ನಾವು single phase transformer ಸಿಂಗಲ್ ಫೇಸ್ ಟ್ರಾನ್ಸ್ ಫಾರ್ಮರ್ ಅನ್ನು ನೋಡಿದ್ದೇವೆ ನಂತರ ನಾವು 3 phase induction machine 3 ಫೇಸ್ ಇಂಡಕ್ಷನ್ ಯಂತ್ರಗಳನ್ನು ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಹೆಚ್ಚಿನ ಸಮಯ ಇಂಡಕ್ಷನ್ ಯಂತ್ರ ವಿಶ್ಲೇಷಣೆಗಾಗಿ ನಾವು ಅಂದಾಜು ಅಥವಾ ತತ್ಸಮಾನ ಸರ್ಕ್ಯೂಟ್ ಮಾಡಬೇಕು ಈ ಕೋರ್ಸ್ ನಲ್ಲಿ ಮುಂದಿನ ಮತ್ತು ಕೊನೆಯ ವಿಷಯ ನಾನು DC motor ಮೋಟರ್ ಗಳ ಕೆಲವು ಪರಿಕಲ್ಪನೆಗಳನ್ನು ವಿವರವಾಗಿ ಅಲ್ಲ ಆದರೆ ಮೊದಲ ವರ್ಷದ ಮಟ್ಟದಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸುತ್ತೇನೆ ವಿಷಯಗಳು ತುಂಬಾ ಸರಳವಾಗಿವೆ ಒಂದು ಮೂಲ DC ಯಂತ್ರವು commutator ಕಮ್ಯೂಟೇಟರ್ ಅನ್ನು ಒಳಗೊಂಡಿದೆ ಇದು alternating ಪರ್ಯಾಯ ವಿದ್ಯುತ್ ಯಂತ್ರವಾಗಿದೆ ಆದರೆ ವಿಶೇಷ ಸಾಧನದೊಂದಿಗೆ ಒದಗಿಸಲ್ಪಟ್ಟಿದೆ ಅದು commutator ಕಮ್ಯೂಟೇಟರ್ ಆಗಿದ್ದು ಇದು ಕೆಲವು ಪರಿಸ್ಥಿತಿಗಳಲ್ಲಿ alternating current ಪರ್ಯಾಯ ಕರೆಂಟ್ ಅನ್ನು ನೇರ ವಿದ್ಯುತ್ ಗೆ ಪರಿವರ್ತಿಸುತ್ತದೆ DC ವೋಲ್ಟೇಜ್ ಅಥವಾ DC current ಕರೆಂಟ್ ಎಂದರೆ ಅದು ಸ್ಥಿರವಾಗಿರುತ್ತದೆ ಸಾಮಾನ್ಯವಾಗಿ transmitted ವರ್ಗಾಯಿಸಲಾದ ವಿದ್ಯುತ್ AC ಆದರೆ ನಾವು ಕೆಲವು ರೀತಿಯ ಕಾರ್ಯವಿಧಾನವನ್ನು ಬಳಸುತ್ತೇವೆ ಆದ್ದರಿಂದ ಅದನ್ನು DC ಗೆ ಪರಿವರ್ತಿಸಲಾಗುತ್ತದೆ ಈಗ ನಾವು DC motor ಮೋಟರ್ ಅಧ್ಯಯನ ಮಾಡುತ್ತೇವೆ ಆದರೆ generator ಜನರೇಟರ್ ತತ್ವವು ತುಂಬಾ ಸರಳವಾಗಿದೆ ಏನು ಬರೆದಿದ್ದೇನೆ ನಾನು ಅದನ್ನು ಓದುತ್ತೇನೆ ಸಿಂಗಲ್ ಫೇಸ್ AC circuits ಸರ್ಕ್ಯೂಟ್ಗಳ ಅಧ್ಯಯನ ಮಾಡಿದಾಗ EMF ಇಎಂಎಫ್ ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ಸಹ ತೋರಿಸಲಾಗಿದೆ ನೀವು ಈ ರೇಖಾಚಿತ್ರವನ್ನು ನೋಡಿದರೆ ಒಂದು mangnet ಕಾಂತವಿದೆ North N ಉತ್ತರ ಎನ್ ಮತ್ತು ದಕ್ಷಿಣ ಎಸ್ ಎಂಬ ಎರಡು poles ಧ್ರುವಗಳಿವೆ ಅವುಗಳ ನಡುವೆ coil ಕಾಯಿಲ್ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಿದೆ ಚಲನೆಯನ್ನು ಪ್ರದಕ್ಷಿಣಾಕಾರವಾಗಿ ನೀಡಲಾಗಿದೆ ಒಂದು ತಿರುವು coil ಕಾಯಿಲ್ ತೋರಿಸಲು ಇದು coil ಕಾಯಿಲ್ ಒಂದು ಬದಿ ಮತ್ತು ಇದು ಇನ್ನೊಂದು ಬದಿಯಾಗಿದೆ ಈಗ coil ಕಾಯಿಲ್ ಸುತ್ತುತ್ತಿರುವಾಗ flux ಫ್ಲಕ್ಸ್ N ನಿಂದ S ಗೆ ಚಲಿಸುತ್ತದೆ ಈ ಸ್ಥಾನದಲ್ಲಿ flux linkage ಫ್ಲಕ್ಸ್ ಲಿಂಕೇಜ್ ಗಳು ಗರಿಷ್ಠವಾಗಿರುತ್ತವೆ ಮತ್ತು ಸುರುಳಿಯ ಇನ್ನೊಂದು ಬದಿ ಸುರುಳಿಯ ಹಿಂಭಾಗ ಇಲ್ಲಿ ಯಾವುದೇ flux linkage ಫ್ಲಕ್ಸ್ ಲಿಂಕೇಜ್ ಇರುವುದಿಲ್ಲ ಎಂದು ಊಹಿಸೂಣ ಮತ್ತು ಈ ಸ್ಥಿತಿಯಲ್ಲಿ ಮಾತ್ರ flux linkage ಫ್ಲಕ್ಸ್ ಲಿಂಕಿಂಗ್ ಗರಿಷ್ಠವಾಗಿರುತ್ತದೆ ಈ ಸ್ಥಾನದಲ್ಲಿ ಕೇವಲ ಒಂದು turn ತಿರುವಿಗಿಂತ ಹೆಚ್ಚಿನ ಸಂಖ್ಯೆಯ turns ತಿರುವುಗಳನ್ನು ನೀವು ಹೊಂದಿದ್ದರೆ flux link ಫ್ಲಕ್ಸ್ ಲಿಂಕ್ ತಿರುಗುವಾಗ ಗರಿಷ್ಠವಾಗಿರುತ್ತದೆ ಅದು 90o ತಿರುಗುವಾಗ ಸುರುಳಿಯ ಸ್ಥಾನವು ಬದಲಾಗುತ್ತದೆ ಅದು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ಈ ಸ್ಥಾನದಲ್ಲಿ ಸುರುಳಿಯ ಈ ಭಾಗವು ಉನ್ನತ ಸ್ಥಾನಕ್ಕೆ ಬರುತ್ತದೆ ಮತ್ತು ಇತರವು ಕೆಳಭಾಗದಲ್ಲಿರುತ್ತವೆ ಈ ಸಮಯದಲ್ಲಿ flux link ಫ್ಲಕ್ಸ್ ಲಿಂಕ್ 0 ಆಗಿರುತ್ತದೆ ಏಕೆಂದರೆ ಈ ಭಾಗವು flux ಫ್ಲಕ್ಸ್ ಹಾದಿ ಹೊರಗೆ ಇರುತ್ತದೆ ಈಗಿರುವಂತೆ turn ತಿರುಗುವ ವೋಲ್ಟೇಜ್ alternating ಪರ್ಯಾಯ ಘಟಕವಾಗಿರುತ್ತದೆ coil ಕಾಯಿಲ್ EMF ಇಎಂಎಫ್ ಅನ್ನು ಪ್ರೇರೇಪಿಸಲಾಗುತ್ತದೆ ಈ ಬಾಹ್ಯ ಸಂಪರ್ಕದೊಂದಿಗೆ ಇದನ್ನು ಈ ಬದಿಯಿಂದ ಟ್ಯಾಪ್ ಮಾಡಬಹುದು ಕೆಲವು ಕಾರ್ಯವಿಧಾನ ದ ಮೂಲಕ ನೀವು ಇದನ್ನು ಹೊರಗೆ ಸಂಪರ್ಕಿಸುತ್ತೀರಿ flux ಫ್ಲಕ್ಸ್ ಮಾರ್ಗವು N ನಿಂದ S ಗೆ ಇದೆ ಅದಕ್ಕಾಗಿಯೇ ಇದು flux ಫ್ಲಕ್ಸ್ ನ ದಿಕ್ಕು ಮತ್ತು ಇದು ಈ ದಿಕ್ಕಿನಲ್ಲಿ ಕರೆಂಟ್ ನೀಡಲಾಗಿದೆ ಹೇಗಿದ್ದರು ಕಂಡಕ್ಟರ್ ಸುತ್ತುತ್ತಿರುತದೆ ಈ ಎರಡು ಭಾಗಗಳಲ್ಲಿ ಮಾತ್ರ EMF ಇಎಂಎಫ್ ಪ್ರಚೋದಿಸಲ್ಪಡುತ್ತದೆ ಮತ್ತು coil ಕಾಯಿಲ್ ಹಿಂದೆ ಅಥವಾ ಇಲ್ಲಿ ಇರುವುದ್ದಿಲ್ಲ ಏಕೆಂದರೆ ಇದು ಮುಖ್ಯ ಭಾಗವಾಗಿದೆ ಮತ್ತು ಈ ಸ್ಥಾನದಲ್ಲಿ ಗರಿಷ್ಠ flux ಫ್ಲಕ್ಸ್ ಲಿಂಕ್ ಆಗುತ್ತದೆ ಮತ್ತು EMF ಇಎಂಎಫ್ ಪ್ರೇರಿತ ಗರಿಷ್ಠವಾಗಿರುತ್ತದೆ ಇದು ಪ್ರಾಥಮಿಕ generator ಜನರೇಟರ್ ಆಗಿದೆ ನಾನು ಹೇಳುವುದು ಇದನ್ನೇ EMF ಇಂಡಿಯುಸ್ಡ ಇಎಂಎಫ್ ಪ್ರೇರಿತ ಫ್ಯಾರಡೆಯ electromagnetic induction ವಿದ್ಯುತ್ಕಾಂತೀಯ ಪ್ರೇರಣೆಯ ಕಾನೂನಿನ ಪ್ರಕಾರ ವಿವರಿಸಬಹುದು ವಿದ್ಯುತ್ generator ಜನರೇಟರ್ ನ ಅಗತ್ಯ ಭಾಗಗಳು ಯಾವುವು ಎಂಬುದು ಪ್ರಶ್ನೆಯಾಗಿದೆ s magnetic field ಕಾಂತೀಯ ಕ್ಷೇತ್ರ b conductor ವಾಹಕ ಅಥವಾ conductors ವಾಹಕಗಳು ಆದ್ದರಿಂದ flux ಫ್ಲಕ್ಸ್ ಅನ್ನು ಕತ್ತರಿಸಲು ಚಲಿಸಬಹುದು ಆದ್ದರಿಂದ magnetic field ಕಾಂತೀಯ ಕ್ಷೇತ್ರವು ಅಗತ್ಯವಾಗಿದೆ ಮತ್ತು conductors ವಾಹಕಗಳು ಅತ್ಯಗತ್ಯ ಘಟಕಗಳಾಗಿವೆ ನಾವು conductor ಕಂಡಕ್ಟರ್ ಅನ್ನು ಚಲಿಸುತ್ತೇವೆ flux ಫ್ಲಕ್ಸ್ ಅನ್ನು ಕತ್ತರಿಸಲು ಹಿಂದಿನ ರೇಖಾಚಿತ್ರದಲ್ಲಿ ಇದು ಅಡ್ಡವಾದ ಸ್ಥಾನದಲ್ಲಿತ್ತು ಈ ರೇಖಾಚಿತ್ರದಲ್ಲಿ coil ಕಾಯಿಲ್ ಸ್ಥಾನವು ಲಂಬವಾಗಿದೆ ಎರಡೂ ರೇಖಾಚಿತ್ರ ನಾನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಇದು N pole ಧ್ರುವ ಮತ್ತು ಇದು S pole ಧ್ರುವ ಇದು ಸೈಡ್ l ಮತ್ತು ಈ ಬದಿ m ಮತ್ತು ಇದು n ಮತ್ತು ಇದು p ಈಗಾಗಲೇ ಇಲ್ಲಿ ಗುರುತಿಸಲ್ಪಟ್ಟಿದೆ coil ಕಾಯಿಲ್ ಈ ಸ್ಥಾನವನ್ನು ತಟಸ್ಥ ಸ್ಥಾನವೆಂದು ಹೇಳಬಹುದು ಈ ಸಮಯದಲ್ಲಿ coil ಕಾಯಿಲ್ ಬದಿಗಳು ಈ ಸ್ಥಾನದಲ್ಲಿ ಜೋಡಿಸಲ್ಪಟ್ಟಿವೆ ಇದು ಹಿಂಭಾಗದ ಭಾಗವಾಗಿದೆ ಮತ್ತು ವಿದ್ಯುತ್ ಕರೆಂಟ್ ಹಾದಿಯನ್ನು coil ಕಾಯಿಲ್ ಅಂತಿಮ ಟರ್ಮಿನಲ್ ಗಳ ಮೂಲಕ ಟ್ಯಾಪ್ ಮಾಡಲಾಗುತ್ತದೆ ಆದರೆ ವೋಲ್ಟೇಜ್ ಅನ್ನು ಪ್ರೇರೇಪಿಸಲಾಗುತ್ತದೆ ಇಲ್ಲಿ ಮತ್ತು ಇನ್ನೊಂದು ಬದಿಯಲ್ಲಿ ಮಾತ್ರ ಆದ್ದರಿಂದ ಇದು 0 ಸ್ಥಾನವಾಗಿದೆ ಈ ಸ್ಥಾನದಲ್ಲಿ ಯಾವುದೇ flux ಫ್ಲಕ್ಸ್ ಲಿಂಕ್ ಆಗುವುದ್ದಿಲ್ಲ ಈ ಸಂದರ್ಭದಲ್ಲಿ ಅದು ಸುತ್ತುತ್ತಿರುವಂತೆ ಅಥವಾ ಕೆಲವು ವಿಧಾನಗಳ ಮೂಲಕ ನಾವು ಅದನ್ನು ತಿರುಗಿಸುತ್ತೇವೆ ಈ ಸ್ಥಾನದಲ್ಲಿ 0 ವೋಲ್ಟೇಜ್ ಪ್ರೇರಿತವಾಗಿರುತ್ತದೆ ಏಕೆಂದರೆ ಈ ಸ್ಥಾನದಲ್ಲಿ ಯಾವುದೇ flux ಫ್ಲಕ್ಸ್ coil ಕಾಯಿಲ್ ಲಿಂಕ್ ಮಾಡುವುದಿಲ್ಲ ಗುರುತುಗಳನ್ನು ನಾನು ತೆರವುಗೊಳಿಸುತ್ತೇನೆ ಇದು 0 ಸ್ಥಾನ ಇದನ್ನು ಇಲ್ಲಿ ಗುರುತಿಸಲಾಗಿಲ್ಲ ಆದ್ದರಿಂದ ಇದು ಹೀಗೆ ಹೋಗುತ್ತದೆ 0 ಸ್ಥಾನ ನಂತರ 1 2 3 ಈ ರೀತಿಯಲ್ಲಿ ಇದನ್ನು ಈ ಚಿತ್ರದಲ್ಲಿ ಗುರುತಿಸಲಾಗಿದೆ ಆದ್ದರಿಂದ ಇದು ಸುತ್ತುತ್ತಿರುವಾಗ 0 ರಿಂದ 180o ಎಂದು ಹೇಳುತ್ತೇವೆ ಇದೇ ರೀತಿಯಲ್ಲಿ ನಾವು single phase ಏಕ ಫೇಸ್ ಯಂತ್ರಕ್ಕಾಗಿ ಚರ್ಚಿಸಿದ್ದೇವೆ alternating ಪರ್ಯಾಯ EMF ಇಎಂಎಫ್ ಗಾಗಿ ಆದ್ದರಿಂದ 0 ರಿಂದ 180o ಇದು ಆಗಿರುತ್ತದೆ ಮತ್ತು 180o ರಿಂದ 360o ರವರೆಗೆ ಇರುತ್ತದೆ ಅಂದರೆ ಇದು 0 ರಿಂದ 360o ವರೆಗೆ ಒಂದು ತಿರುಗುವಿಕೆಯನ್ನು ಪೂರ್ಣಗೊಳಿಸುತ್ತದೆ ಆದ್ದರಿಂದ ಇದು positive ಧನಾತ್ಮಕ ಸೈಡ್ ಪ್ರೇರಿತ ವೋಲ್ಟೇಜ್ ಆಗಿರುತ್ತದೆ ಇದು negative ಋಣಾತ್ಮಕ ಬದಿಯಲ್ಲಿ ಪ್ರೇರಿತ ವೋಲ್ಟೇಜ್ ಆಗಿರುತ್ತದೆ ಇದು ಚಲಿಸುವಾಗ alternating ಪರ್ಯಾಯ ಘಟಕವಾಗಿದೆ ನಾವು sinusoid ಸಿನುಸಾಯ್ಡ್ ಘಟಕ phasor ಫಾಸರ್ ರೇಖಾಚಿತ್ರ ಮತ್ತು emf ಸಮೀಕರಣವನ್ನು ಆರಂಭದಲ್ಲಿ single phase ಏಕ ಫೇಸ್ ಯಂತ್ರಕ್ಕಾಗಿ ಚರ್ಚಿಸಿದ್ದೇವೆ ಅದೇ ತತ್ವಶಾಸ್ತ್ರವು ಇಲ್ಲಿ ಅನ್ವಯವಾಗುತ್ತದೆ ಇಲ್ಲಿ ಇದು ಸುತ್ತುತ್ತಿದೆ ಮತ್ತು 1 2 3 4 ರಿಂದ 11 ಮತ್ತು 0 ವರೆಗೆ ಗುರುತಿಸಲಾಗಿದೆ ಅದನ್ನು ಹೀಗೆ ಗುರುತಿಸಲಾಗಿದ್ದು ಕೇವಲ 30o phase ಫೇಸ್ ಬದಲಾವಣೆಯನ್ನು ಸೂಚಿಸಲು ಆದರೆ ಅದು ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಿದೆ ಅದೇ ರೀತಿಯಲ್ಲಿ ವೋಲ್ಟೇಜ್ ಅನ್ನು ಪ್ರೇರೇಪಿಸಲಾಗುತ್ತದೆ ಆದರೆ ನೀವು ಈ ತತ್ ಕ್ಷಣದ ಸ್ಥಾನವನ್ನು ನೋಡಿದರೆ ಮೇಲಿನ ಸ್ಥಾನಕ್ಕೆ ಬಂದಾಗ ಕಾಯಿಲ್ ಸೈಡ್ l m p n ಕೆಳಗಿನ ಭಾಗವಾದಾಗ ಅದು ಪ್ರಚೋದಿತ emf ಈ positive ಧನಾತ್ಮಕ ಭಾಗವನ್ನು ಪ್ರೇರೇಪಿಸುತ್ತದೆ ಅದರ ನಂತರ ಮತ್ತೆ ಮುಂದಿನ ಸುತ್ತಿಗೆ ಸ್ಥಾನ ಬದಲಾಗುತ್ತದೆ p n ಮೇಲಕ್ಕೆ ಬರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಇದು ಈ ರೀತಿಯ positive ಧನಾತ್ಮಕ ಭಾಗವನ್ನು ಸ್ವೀಪ್ ಗುಡಿಸುತ್ತದೆ ಮಾಡುತ್ತದೆ ಮತ್ತು ಮತ್ತೆ ಅದು ಮತ್ತೊಂದು 180o ತಿರುಗುವಿಕೆಗೆ ಹೋಗುತ್ತದೆ ನಂತರ ಮತ್ತೆ ಅದೇ ಸ್ಥಾನಕ್ಕೆ ಮರಳುತ್ತದೆ ಆದರೆ ಈಗ ಈ ಸಮಯದಲ್ಲಿ ವೋಲ್ಟೇಜ್ negative ಋಣಾತ್ಮಕವಾಗಿ ಪ್ರೇರೇಪಿಸಲ್ಪಡುತ್ತದೆ ಅದು ಒಂದು ಸುತ್ತಿಗೆ ಪರ್ಯಾಯವಾಗಿದೆ ಆರಂಭದಲ್ಲಿ ಚರ್ಚಿಸಲಾದ single phase AC circuit ಸಿಂಗಲ್ ಫೇಸ್ ಎಸಿ ಸರ್ಕ್ಯೂಟ್ ನಂತೆ ಅದೇ ತತ್ವಶಾಸ್ತ್ರವು ಅನ್ವಯವಾಗುತ್ತದೆ ಆದ್ದರಿಂದ ಇದು AC ಈಗ ನಮ್ಮ ಉದ್ದೇಶ ಈ negative ಋಣಾತ್ಮಕವನ್ನು ಭಾಗವನ್ನು ಡಿಸಿಗೆ ಪರಿವರ್ತಿಸುವುದು ಅಂದರೆ ನೀವು negative ಋಣಾತ್ಮಕವನ್ನು ಭಾಗವನ್ನು ಸ್ಥಳಾಂತರಗೊಳಿಸಿದರೇ ಅಂದರೆ ಈ negative ಋಣಾತ್ಮಕ ಘಟಕವು positive ಧನಾತ್ಮಕವಾಗಿ ಮಾಡಿದರೆ ಆಗ ಪರ್ಯಾಯದ ಪ್ರಶ್ನೆಯೇ ಇಲ್ಲ ನಂತರ ಕೆಲವು ಕಾರ್ಯವಿಧಾನದ ಮೂಲಕ ನಾವು AC current ಕರೆಂಟ್ ಬದಲಿಗೆ DC current ಕರೆಂಟ್ ಪಡೆಯಬಹುದು ಅಥವಾ AC ವೋಲ್ಟೇಜ್ ಮತ್ತು ಡಿಸಿ ವೋಲ್ಟೇಜ್ ಗೆ ಪರಿವರ್ತಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಇಲ್ಲಿ alternating emf ಪರ್ಯಾಯ ಇಎಂಎಫ್ ಪ್ರೇರಿತವಾಗಿದೆ ಮುಂದಿನದು alternating ಪರ್ಯಾಯ ವಿದ್ಯುತ್ current ಕರೆಂಟ್ ನ್ನು ನೇರ ವಿದ್ಯುತ್ current ಕರೆಂಟ್ ಗೆ ಪರಿವರ್ತಿಸುವುದು commutator ಕಮ್ಯೂಟರೇಟರ್ ಮೂಲಕ ಸಾಮಾನ್ಯವಾಗಿ D C ಯಂತ್ರದ commutator ಕಮ್ಯೂಟರೇಟರ್ ಹಲವಾರು commutator ಕಮ್ಯೂಟರೇಟರ್ ವಿಭಾಗಗಳನ್ನು ಹೊಂದಿದೆ alternating ಪರ್ಯಾಯ ವಿದ್ಯುತ್ current ಕರೆಂಟ್ DC ವಿದ್ಯುತ್ current ಕರೆಂಟ್ ಗೆ ಪರಿವರ್ತಿಸಲು ಜನರೇಟರ್ shaft ಶಾಫ್ಟ್ ನ ಯಾಂತ್ರಿಕ ತಿರುಗುವಿಕೆಯಿಂದ ಕಾರ್ಯನಿರ್ವಹಿಸುವ mechanical ಯಾಂತ್ರಿಕ ಸ್ವಿಚಿಂಗ್ ಸಾಧನವನ್ನು ಬಳಸುವುದು ಅಗತ್ಯವಾಗಿದೆ ಇದನ್ನು commutator ಕಮ್ಯೂಟೇಟರ್ ಎಂದು ಕರೆಯಲಾಗುತ್ತದೆ ಯಾವುದೇ ಸಮಯದಲ್ಲಿ ಇದು coil ಕಾಯಿಲ್ ಸ್ಥಾನವಾಗಿದೆ ಇವು ಸೈಡ್ n p ಮತ್ತು ತೋರಿಸಿದಂತೆ l m ಹೊಂದಿದೆ ಮತ್ತು ಇದು coil ಕಾಯಿಲ್ ಹಿಂಭಾಗದ ಭಾಗವಾಗಿದೆ commutator ಕಮ್ಯೂಟಟರ್ A ಮತ್ತು B segment ಸೆಗ್ಮೆಂಟ್ ಎಂಬ ಎರಡು ವಿಭಾಗಗಳನ್ನು ಹೊಂದಿದೆ ಈ commutator ಕಮ್ಯೂಟರೇಟರ್ ವಿಭಾಗಗಳನ್ನು ಪರಸ್ಪರ insulate ಇನ್ಸುಲೇಟ್ ಮಾಡಲಾಗುತ್ತದೆ ಮತ್ತು ಅವುಗಳನ್ನು ಸಾಮಾನ್ಯ shaft ಶಾಫ್ಟ್ ಮೇಲೆ ಜೋಡಿಸಲಾಗಿದೆ ಪ್ರಯೋಗಾಲಯದಲ್ಲಿ ತೆರೆದಿರುವ DC ಯಂತ್ರದ ವಿಭಾಗ ನೋಟವನ್ನು ನೀವು ನೋಡಿದರೆ ನೀವು commutator ಕಮ್ಯೂಟರೇಟರ್ ಮತ್ತು ಯಂತ್ರ ಜೋಡಣೆಯ ಉತ್ತಮ ನೋಟವನ್ನು ಹೊಂದುತ್ತೀರಿ ಇದು coil ಕಾಯಿಲ್ commutator ಕಮ್ಯೂಟರೇಟರ್ ಮತ್ತು brush ಬ್ರಷ್ ಸಾಮಾನ್ಯ shaft ಶಾಫ್ಟ್ ನಲ್ಲಿ ಹೊಂದಿಕೊಳ್ಳುತ್ತದೆ brush ಬ್ರಷ್ carbon ಇಂಗಾಲದಿಂದ ಮಾಡಲ್ಪಟ್ಟಿದೆ ಇದು ಬದಿ ಮತ್ತು ಇದು ಬದಿ ಇದು N pole ಧ್ರುವ ಮತ್ತು S pole ಧ್ರುವ ಮತ್ತು shaft ಶಾಫ್ಟ್ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತಿದೆ coil ಕಾಯಿಲ್ ಒಂದು ಬದಿ commutator ಕಮ್ಯೂಟರೇಟರ್ A ಒಂದು ಭಾಗದೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು A ಆಗಿದೆ Commutator ಕಮ್ಯೂಟರೇಟರ್ ನ ಮತ್ತೊಂದು ಬದಿಯನ್ನು segment ಸೆಗ್ಮೆಂಟ್ side ಸೈಡ್ B ಗೆ ಸಂಪರ್ಕಿಸಲಾಗಿದೆ ಅದು ಸುತ್ತುತ್ತಿರುವಾಗ ನಾವು ನೋಡಿದ ರೀತಿ ಪರ್ಯಾಯ ಕಾರ್ಯವಿಧಾನವನ್ನು ಪ್ರೇರೇಪಿಸಲಾಗುತ್ತದೆ 180o ವರಗೆ ವೋಲ್ಟೇಜ್ positive ಧನಾತ್ಮಕ ಉತ್ತುಂಗವಾಗಿರುತ್ತದೆ ಈ ರೀತಿ ಅದರ ನಂತರ ಏನಾಗುತ್ತದೆ ಈ coil ಕಾಯಿಲ್ ಸೈಡ್ ಅನ್ನು ಸಂಪರ್ಕಿಸಲಾಗಿದೆ ಏಕೆಂದರೆ ಮುಂದಿನ cycle ಚಕ್ರ ಇದು negative ಋಣಾತ್ಮಕ ಬದಿಗೆ ಹೋಗುತ್ತದೆ ಸ್ವಯಂಚಾಲಿತವಾಗಿ ಅದು ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ ಮತ್ತು DC ಮಷಿನ್ ಬ್ರಷ್ ನ negative ಋಣಾತ್ಮಕ ಬದಿಗೆ ಹೋಗುತ್ತದೆ ಮತ್ತು ಆ ಸಂದರ್ಭದಲ್ಲಿ ಏನಾಗುತ್ತದೆ ಎಂಬುದು ಸ್ಥಾನದಿಂದ ಈ coil ಕಾಯಿಲ್ negative ಋಣಾತ್ಮಕಕ್ಕೆ ಹೋಗುತ್ತದೆ ವೋಲ್ಟೇಜ್ ಪ್ರೇರಿತ ಈ ಕಾರ್ಯವಿಧಾನದಿಂದ negative ಋಣಾತ್ಮಕ ಬದಿಗೆ ಸ್ವಯಂಚಾಲಿತವಾಗಿ ಸಂಪರ್ಕಗೊಳ್ಳುತ್ತದೆ ಇಲ್ಲಿ ಕೇವಲ ಎರಡು commutator ಕಮ್ಯೂಟೇಟರ್ ವಿಭಾಗಗಳು ತೇೂರಿಸಲಾಗಿದೆ ಒಂದು DC ಯಂತ್ರವು 1000 ಕಮ್ಯೂಟೇಟರ್ ವಿಭಾಗವನ್ನು ಹೊಂದಿರಬಹುದು ನೀವು ಇದನ್ನು ನೋಡಿದರೆ ಎಲ್ಲಾ commutator ಕಮ್ಯೂಟರೇಟರ್ ವಿಭಾಗಗಳು insulate ಇನ್ಸುಲೇಟ್ ಆಗಿವೆ ಹಾಗಾದರೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಮುಂದಿನ ಅರ್ಧ cycle ಚಕ್ರದಲ್ಲಿ ಈ coil ಕಾಯಿಲ್ ಬದಿಯೊಂದಿಗೆ negative ಋಣಾತ್ಮಕ ವೋಲ್ಟೇಜ್ ಅನ್ನು ಸ್ವಯಂಚಾಲಿತವಾಗಿ ಪ್ರೇರೇಪಿಸಲಾಗುತ್ತದೆ ಮತ್ತು ಅದನ್ನು negative ಋಣಾತ್ಮಕ ಬದಿಗೆ ವರ್ಗಾಯಿಸಲಾಗುತ್ತದೆ ಇತರ ಸಂದರ್ಭದಲ್ಲಿ coil ಕಾಯಿಲ್ ಇತರ ಬದಿಗೆ reverse ಹಿಮ್ಮುಖ ಕಾರ್ಯಾಚರಣೆ ಸಂಭವಿಸುತ್ತದೆ ಅಂದರೆ ವೋಲ್ಟೇಜ್ ಯಾವಾಗಲೂ positive ಧನಾತ್ಮಕವಾಗಿರುತ್ತದೆ ಇದು alternate ಪರ್ಯಾಯ ವೋಲ್ಟೇಜ್ ಅಥವಾ ವಿದ್ಯುತ್ current ಕರೆಂಟ್ ಉತ್ಪಾದಿಸುವ DC ಯಂತ್ರದ ನಿಜವಾದ ಕಾರ್ಯವಿಧಾನವಾಗಿದೆ commutator ಕಮ್ಯೂಟೇಟರ್ ಮತ್ತು ಮೇಲೆ ವಿವರಿಸಿದ ಕಾರ್ಯವಿಧಾನದಿಂದಾಗಿ ವಾಸ್ತವವಾಗಿ polarity ಧ್ರುವೀಯತೆ ಮತ್ತು ಹಾಗೆಯೇ ಉಳಿಯುತ್ತದೆ ನಿರ್ದಿಷ್ಟ ಕ್ಷಣದಲ್ಲಿ ಮಾತ್ರ ಅದು ತಟಸ್ಥ ವಲಯದಲ್ಲಿರುತ್ತದೆ ಈ ಸಮಯದಲ್ಲಿ ಏನಾಗುತ್ತದೆ ಎಂದರೆ negative ಋಣಾತ್ಮಕ ವೋಲ್ಟೇಜ್ ಅನ್ನು ಪ್ರೇರೇಪಿಸಲಾಗುತ್ತದೆ ಈ coil ಕಾಯಿಲ್ ಸ್ವಯಂಚಾಲಿತವಾಗಿ negative ಋಣಾತ್ಮಕಕ್ಕೆ ಸಂಪರ್ಕಿತವಾಗಿದೆ ಇತರ ಕಾಯಿಲ್ ಭಾಗವು positive ಧನಾತ್ಮಕಕ್ಕೆ ಚಲಿಸುತ್ತದೆ ಇದರಿಂದ ವೋಲ್ಟೇಜ್ positive ಧನಾತ್ಮಕವಾಗಿ ಉಳಿಯುತ್ತದೆ DC ಯಂತ್ರಕ್ಕೆ ಗ್ರಾಫ್ ಸಮಯ ಮತ್ತು ವೋಲ್ಟೇಜ್ ವಿರುದ್ಧ ಚಿತ್ರಿಸಲಾಗಿದೆ DC ವೋಲ್ಟೇಜ್ ಈ ರೀತಿ ಇರಬೇಕು ಏಕೆಂದರೆ ಸಮಯದೊಂದಿಗೆ DC ವೋಲ್ಟೇಜ್ ಸ್ಥಿರವಾಗಿದೆ ಆದರೆ DC ಯಂತ್ರದಲ್ಲಿ ನಾವು ಹಲವಾರು commutator ಕಮ್ಯೂಟೇಟರ್ ವಿಭಾಗಗಳನ್ನು ಹೊಂದಿದ್ದೇವೆ ಚಿತ್ರದಲ್ಲಿ ವಿವರಿಸಿದಂತೆ ನಾವು DC ಘಟಕಗಳ ನಿರಂತರ ಮೌಲ್ಯವನ್ನು ಹೊಂದಲು ಸಾಧ್ಯವಿಲ್ಲ ಅದು ಸರಳ ರೇಖೆಯಂತೆ ಕಂಡರೂ ಬರೆದರೆ ಅದು pulsating ಮಿಡಿಯುತ್ತದೆ ಆಗಿರುತ್ತದೆ ನನ್ನ ಪ್ರಕಾರ ಇದು positive ಸಕಾರಾತ್ಮಕ ಅಲೆಗಳು positive ಸಕಾರಾತ್ಮಕ ಬದಿಯಲ್ಲಿ ನಾನು ಎರಡು ವಿಭಾಗಗಳಿಗೆ ಮಾಡಿದೆ ಈ ಗ್ರಾಫ್ ಅನ್ನು ಹೆಚ್ಚು ಸಂಖ್ಯೆಯ ವಿಭಾಗಗಳಿಗೆ ಚಿತ್ರಿಸಿದರೆ ಎಲ್ಲಾ ಘಟಕಗಳು positive ಧನಾತ್ಮಕ ಬದಿಯಲ್ಲಿ ಅಲೆಗಳಾಗಿರುತ್ತವೆ ಇದು ಈ ರೀತಿ ಇರುತ್ತದೆ ಸಾಮಾನ್ಯ ದೃಷ್ಟಿಯಿಂದ ನೀವು ನೊಡಲು ಸಾಧ್ಯವಿಲ್ಲ ಇದು DC ಆದರೆ ನಿಖರವಾಗಿ ಸರಳ ರೇಖೆಯಲ್ಲ ಅನೇಕ ವಿಭಾಗಗಳಿಂದಾಗಿ ಅಂತಹ ಅನೇಕ ಅರ್ಧ cycle ಚಕ್ರಗಳಿವೆ ಆದರೆ ಅದು DC ಇದು ನಿಜವಾದ ಕಾರ್ಯವಿಧಾನವಾಗಿದೆ ಅಂದರೆ coil ಕಾಯಿಲ್ negative ಋಣಾತ್ಮಕ ಬದಿಗೆ ಹೋಗುವ ಪ್ರತಿ ಅರ್ಧ cycle ಚಕ್ರವು ಸ್ವಯಂಚಾಲಿತವಾಗಿ ಬ್ರಷ್ ಗಳ negative ಋಣಾತ್ಮಕ ಬದಿಗೆ ಸಂಪರ್ಕಿಸಲ್ಪಡುತ್ತದೆ ಅಂದರೆ ವೋಲ್ಟೇಜ್ ಯಾವಾಗಲೂ positive ಧನಾತ್ಮಕವಾಗಿ ಉಳಿಯುತ್ತದೆ ವಿದ್ಯುತ್ current ಕರೆಂಟ್ DC ಆಗಿರುವುದರಿಂದ ಮತ್ತು load ಲೋಡ್ resistance ಪ್ರತಿರೋಧವನ್ನು ಇಲ್ಲಿ ಸಂಪರ್ಕಿಸಲಾಗಿದೆ ಉತ್ಪಾದನೆಯಾದ ವಿದ್ಯುತ್ current ಕರೆಂಟ್ ಈ ರೀತಿ ಹರಿಯುತ್ತದೆ ಕೇವಲ ವಿವರಣೆಗಾಗಿ ನಾನು ಈ ರೇಖಾಚಿತ್ರವನ್ನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಆದರೆ ನಿಜವಾದ DC ಯಂತ್ರದಲ್ಲಿ commutator ಕಮ್ಯೂಟರೇಟರ್ ನ ಹಲವಾರು ವಿಭಾಗಗಳನ್ನು ಹೊಂದಿರುತ್ತದೆ ಅವು ಪರಸ್ಪರ insulated ನಿರೋಧಕವಾಗಿವೆ ಇದು commutation ಕಮ್ಯುಟೇಶನ್ ಬಗ್ಗೆ ಈಗ DC ಯಂತ್ರ ನಿರ್ಮಾಣ ನಾನು ಒಂದು ಪುಸ್ತಕದಿಂದ ತೆಗೆದುಕೊಂಡ ರೇಖಾಚಿತ್ರದ ಈ ಬಾಹ್ಯಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ನೀವು ಈ ರೇಖಾಚಿತ್ರವನ್ನು ನೋಡಿದರೆ ನಿಮ್ಮ ಜ್ಞಾನಕ್ಕಾಗಿ ಇವು magnetic flux ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ವಿಶಿಷ್ಟ ರೇಖೆಗಳು ಇದು shaft ಶಾಫ್ಟ್ ಇದು armature ಆರ್ಮೇಚರ್ ಮತ್ತು ಇದು magnetic ಕಾಂತೀಯ ರಚನೆಯಾಗಿದೆ ಇದು ಮುಖ್ಯ frame ಫ್ರೇಮ್ ಇದನ್ನು ಕತ್ತರಿಸಲಾಗುತ್ತದೆ ಮತ್ತು ಇದು ಒಂದು ಅಥವಾ ಅನೇಕ coil ಕಾಯಿಲ್ ವೈಂಡಿಂಗ್ ಸ್ಥಳವನ್ನು ಅನುಮತಿಸಲು slot ಸ್ಲಾಟ್ ಆಗಿದೆ ಅನೇಕ slot ಸ್ಲಾಟ್ ಗಳು ಇರಬಹುದು ಇದು N pole ಎನ್ ಪೋಲ್ ಮತ್ತು ಇದು S pole ಎಸ್ ಪೋಲ್ ಮತ್ತು ಇದು ತೋರಿಸಿದಂತೆ field flux ಫೀಲ್ಡ್ ಫ್ಲಕ್ಸ್ ಹಾದಿಯಾಗಿದೆ ಇದು pole ಧ್ರುವ phase ಫೇಸ್ಗಳ ಮತ್ತು armature ಆರ್ಮೇಚರ್ ನಡುವಿನ air gap ಗಾಳಿಯ ಅಂತರವಾಗಿದೆ ಈ air gap ಗಾಳಿಯ ಅಂತರವನ್ನು ಗುರುತಿಸಲಾಗಿದೆ ಈ ರಚನೆಗಳು generator ಜನರೇಟರ್ ಅಥವಾ motor ಮೋಟರ್ ಆಗಿರಬಹುದು ಇದು magnetic ಕಾಂತೀಯ ರಚನೆಯಾಗಿದೆ ಮತ್ತು ಈ ಸಂಕ್ಷಿಪ್ತ ಚರ್ಚೆ ಸಂಪೂರ್ಣತೆಗಾಗಿ ಇದು ಪುಸ್ತಕದಿಂದ ತೆಗೆದುಕೊಂಡ shaft ಶಾಫ್ಟ್ ಮತ್ತು ಇದು ಮುಖ್ಯ frame ಫ್ರೇಮ್ ಆಗಿದೆ DC ಯಂತ್ರವು ಎರಡು ಮುಖ್ಯ ಭಾಗಗಳನ್ನು ಒಳಗೊಂಡಿದೆ ಸ್ಥಿರ ಭಾಗ ಇದನ್ನು ಮುಖ್ಯವಾಗಿ magnetic flux ಮ್ಯಾಗ್ನೆಟಿಕ್ ಫ್ಲಕ್ಸ್ ಉತ್ಪಾದಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ತಿರುಗುವ ಭಾಗ ಇದನ್ನು armature ಆರ್ಮೇಚರ್ ಎಂದು ಕರೆಯಲಾಗುತ್ತದೆ generator ಜನರೇಟರ್ ಅಲ್ಲಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ ಅಥವಾ ಇದಕ್ಕೆ ವಿರುದ್ಧವಾಗಿ ವಿದ್ಯುತ್ ಶಕ್ತಿಯನ್ನು motor ಮೋಟರ್ ಗಾಗಿ ಯಾಂತ್ರಿಕ ಶಕ್ತಿಗೆ ಪರಿವರ್ತಿಸಲಾಗುತ್ತದೆ ಇದನ್ನು ನೀವು ನೆನಪಿನಲ್ಲಿಡಬೇಕು ಸ್ಥಿರ ಮತ್ತು ತಿರುಗುವ ಭಾಗಗಳನ್ನು air gap ಗಾಳಿಯ ಅಂತರದಿಂದ ಪರಸ್ಪರ ಬೇರ್ಪಡಿಸಲಾಗುತ್ತದೆ ಇದನ್ನು ರೇಖಾಚಿತ್ರದಲ್ಲಿ ತೋರಿಸಲಾಗಿದೆ DC ಯಂತ್ರದ ಸ್ಥಿರ ಭಾಗವು ಮುಖ್ಯ pole ಧ್ರುವಗಳನ್ನು ಒಳಗೊಂಡಿದೆ magnetic flux ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ರಚಿಸಲು ವಿನ್ಯಾಸಗೊಳಿಸಲಾಗಿದೆ ಮುಖ್ಯ pole ಧ್ರುವಗಳ ನಡುವೆ ಜೋಡಿಸುವ commutating poles ಕಮ್ಯೂಟೇಟಿಂಗ್ ಪೋಲ್ commutator ಕಮ್ಯೂಟೇಟರ್ ಮತ್ತು frame ಫ್ರೇಮ್ ಅಥವಾ yoke ನೊಗದಲ್ಲಿ ಬ್ರಷ್ ಗಳ sparkless ಹೊಳಪುರಹೀತ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಈ ಇಂಟರ್ ಪೋಲ್ commutator ಕಮ್ಯೂಟರಿಂಗ್ pole ಪೋಲ್ ಗಳು ಮತ್ತು ಇತರ ವಿಷಯಗಳು ನೀವು ಈ ಕೋರ್ಸ್ ಗಾಗಿ ಅಧ್ಯಯನ ಮಾಡುವುದಿಲ್ಲ ನೀವು ಇವುಗಳ ಬಗ್ಗೆ ಎರಡನೇ ವರ್ಷ ಅಥವಾ ಮೂರನೇ ವರ್ಷದ ಎಲೆಕ್ಟ್ರಿಕಲ್ ಮಷಿನ್ ಕೋರ್ಸ್ ನಲ್ಲಿ ಅಧ್ಯಯನ ಮಾಡುತ್ತೀರಿ ಸಂಪೂರ್ಣತೆಯ ಸಲುವಾಗಿ ಈ ಎಲ್ಲಾ ವಿಷಯಗಳನ್ನು ಕೆಳಗೆ ಪರಿಗಣಿಸಲಾಗುತ್ತದೆ armature ಆರ್ಮೇಚರ್ ಒಂದು ಸಿಲಿಂಡರಾಕಾರದ ದೇಹವಾಗಿದ್ದು pole ಪೋಲ್ ಗಳ ನಡುವಿನ ಜಾಗದಲ್ಲಿ ತಿರುಗುತ್ತದೆ ಮತ್ತು armature core slot ಆರ್ಮೇಚರ್ ಕೋರ್ ಸ್ಲಾಟ್ ಗಳಲ್ಲಿ winding ವೈಂಡಿಂಗ್ ಗಳನ್ನು ಸೇರ್ಪಡಿಸಲಾಗುತ್ತದೆ Commutator ಕಮ್ಯೂಟೇಟರ್ brush gear ಬ್ರಷ್ ಗೇರ್ ಅನ್ನು ಒಳಗೊಂಡಿದೆ ಈ ಹೆಚ್ಚಿನ ವಿಷಯಗಳು ನೀವು machine design ಯಂತ್ರ ವಿನ್ಯಾಸ ಕೋರ್ಸ್ ನಲ್ಲಿಯೂ ಅಧ್ಯಯನ ಮಾಡುತ್ತೀರಿ DC ಯಂತ್ರದ ಭಾಗಗಳ ವಿವರಣೆ ಚಿತ್ರ 5 ನಾಲ್ಕು pole ಪೋಲ್ DC ಯಂತ್ರದ ವಿಭಾಗ ನೋಟವನ್ನು ತೋರಿಸುತ್ತದೆ ಮೊದಲನೆಯದು frame ಫ್ರೇಮ್ ನಾನು ನಿಮಗೆ ರೇಖಾಚಿತ್ರದಲ್ಲಿ ತೋರಿಸುತ್ತೇನೆ Frame ಫ್ರೇಮ್ ಒಂದು ಯಂತ್ರದ ಸ್ಥಿರ ಭಾಗವಾಗಿದ್ದು ಅವು ಬಾಹ್ಯಗಳನ್ನು ಜೂಡಿಸಲಾಗಿದೆ ನೀವು ಇದನ್ನು ರೇಖಾಚಿತ್ರದಲ್ಲಿ ನೋಡಬಹುದು ಆಕೃತಿಯಿಂದ ಇದು ಪರಿಭ್ರಮಣದ ದಿಕ್ಕು ಇದು brush bar ಬ್ರಷ್ ಬಾರ್ ಇದು armature ಆರ್ಮೇಚರ್ ವಿದ್ಯುತ್ ಕರೆಂಟ್ ಗೆ polarity ಧ್ರುವೀಯತೆಯನ್ನು ನೀವು ಇಲ್ಲಿ ನೋಡಬಹುದು ಇವು conductors ವಾಹಕಗಳಾಗಿವೆ ಈ ವಾಹಕದಲ್ಲಿ ಅದನ್ನು ಎಂದು ಗುರುತು ಮಾಡಿದ್ದರೆ ಅಂದರೆ ಪುಟವನ್ನು ಪ್ರವೇಶಿಸುವ current ಕರೆಂಟ್ ಎಂದರ್ಥ ಬಲಗೈ ಹೆಬ್ಬೆರಳಿನ ನಿಯಮದ ಮೂಲಕ ವಿದ್ಯುತ್ ಪುಟವನ್ನು ಪ್ರವೇಶಿಸುತ್ತಿದ್ದರೆ ಆಗ ಹೆಬ್ಬೆರಳು current ಕರೆಂಟ್ ದಿಕ್ಕು ಮತ್ತು ಬೆರಳುಗಳು curlling ಕರ್ಲಿಂಗ್ flux ಫ್ಲಕ್ಸ್ ನ ದಿಕ್ಕು ತೇೂರಿಸಲಾಗಿದೆ ಅದೇ ರೀತಿ ಇನ್ನೊಂದು ಬದಿಗೆ ದಕ್ಷಿಣ ಧ್ರುವದ ಕೆಳಗೆ ವಾಹಕಗಳನ್ನು ಎಂದು ಗುರುತಿಸಲಾಗಿದೆ ಮತ್ತು ಉತ್ತರ ಧ್ರುವದ ಪ್ರಭಾವದಲ್ಲಿರುವ ವಾಹಕವನ್ನು ಎಂದು ಗುರುತಿಸಲಾಗಿದೆ ಎಂದರೆ ಕಾಗದ ಪ್ರವೇಶಿಸುವ current ಕರೆಂಟ್ ಎಂದರ್ಥ current ಕರೆಂಟ್ ಕಾಗದವನ್ನು ತೊರೆಯುತ್ತಿದೆ ಇದು current ಕರೆಂಟ್ ದಿಕ್ಕು ಮತ್ತು ಬೆರಳು ಕರ್ಲಿಂಗ್ flux ಫ್ಲಕ್ಸ್ ನ ದಿಕ್ಕು ಇವು interpole ಇಂಟರ್ ಪೋಲ್ ಗಳು ಇದರ ಬಗ್ಗೆ ನಾವು ಚರ್ಚಿಸುವುದಿಲ್ಲ ಇವು ಎರಡು terminal ಟರ್ಮಿನಲ್ ಗಳು ಇದು ಮತ್ತು ಇದು ಮತ್ತು ನಾವು field ಕ್ಷೇತ್ರ rheostat ರಿಯೋಸ್ಟಾಟ್ ಅನ್ನು ಹೊಂದಿದ್ದೇವೆ field ಕ್ಷೇತ್ರ resistance ಪ್ರತಿರೋಧವನ್ನು ಈ ರೀತಿ ಸಂಕೇತಿಸಬಹುದು ಮತ್ತು ಇವು field winding ಫೀಲ್ಡ್ ವೈಂಡಿಂಗ್ ಮತ್ತು ಇದು pole shoe ಪೋಲ್ ಶೂ ಈ ಕೋರ್ಸ್ ನಲ್ಲಿ interpole ಇಂಟರ್ ಪೋಲ್ ನ ಕಾರ್ಯದ ಬಗ್ಗೆ ಚರ್ಚಿಸುವುದಿಲ್ಲ ನಂತರ ಇದು ಅನೇಕ commutator ಕಮ್ಯೂಟರೇಟರ್ ವಿಭಾಗಗಳೊಂದಿಗೆ commutator ಕಮ್ಯೂಟರೇಟರ್ ಆಗಿದೆ ನನ್ನ ಪ್ರಕಾರ ರೇಖಾಚಿತ್ರದಲ್ಲಿ ಅದು ಕಡಿಮೆ ನೀವು ಅನೇಕ commutator ಕಮ್ಯೂಟರೇಟರ್ ಹೊಂದಿರುತ್ತೀರಿ ಮತ್ತು ಇದು frame ಫ್ರೇಮ್ ಮತ್ತು ಇವು aramature conductor ಆರ್ಮೇಚರ್ ಕಂಡಕ್ಟರ್ ಗಳು ಈ schematic ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ನಾನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಇದನ್ನು ನೋಡಿದರೆ ಇದು 4 ಧ್ರುವ ಯಂತ್ರಗಳು ಆದ್ದರಿಂದ ನೀವು ನಾಲ್ಕು brushs ಬ್ರಷ್ ಗಳನ್ನು 1 2 3 4 ನೋಡುತ್ತೀರಿ ಫ್ರೇಮ್ ಗೆ ಮುಖ್ಯ ಮತ್ತು commutating ಕಮ್ಯೂಟೇಟಿಂಗ್ poles ಪೋಲ್ಗಳನ್ನು ಜೋಡಿಸಲಾಗಿದೆ ಇದರ ಮೂಲಕ ಯಂತ್ರವನ್ನು ಅದರ bed plate ಬೆಡ್ ಪ್ಲೇಟ್ ಗಳಿಗೆ bolt ಬೋಲ್ಟ್ ಮಾಡಲಾಗುತ್ತದೆ ಮುಂದೆ yoke ಉಂಗುರದ ಆಕಾರದ ಭಾಗವು ಮುಖ್ಯ ಮತ್ತು commutating ಕಮ್ಯೂಟೇಟಿಂಗ್ pole ಪೋಲ್ flux ಫ್ಲಕ್ಸ್ ಗಳಿಗೆ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು yoke ನೊಗ ಎಂದು ಕರೆಯಲಾಗುತ್ತದೆ ಇಲ್ಲಿ ನೀವು ಇದನ್ನು ನೋಡಿದರೆ ಇದು ಇಂಟರ್ ಪೋಲ್ ಆಗಿದೆ ಕಮ್ಯೂಟೇಟರ್ ಇದೆ ಇದು ಫ್ರೇಮ್ ಮತ್ತು ಇದು shunt pole ಷಂಟ್ ಪೋಲ್ load terminals ಲೋಡ್ ಟರ್ಮಿನಲ್ ಗಳು field resistance ಫೀಲ್ಡ್ ರಿಯೋಸ್ಟಾಟ್ field winding ಫೀಲ್ಡ್ ವೈಂಡಿಂಗ್ ಮತ್ತು ಇದು armature ಆರ್ಮೇಚರ್ ಪರಿಭ್ರಮಣದ ದಿಕ್ಕು Cast iron ಎರಕಹೊಯ್ದ ಕಬ್ಬಿಣವನ್ನು ವಸ್ತುವಾಗಿ ಬಳಸಲಾಗುತ್ತದೆ ಯಂತ್ರಗಳಲ್ಲಿ frame ಫ್ರೇಮ್ ಅಥವಾ yoke ನೊಗಕ್ಕೆ ಆದರೆ ಈಗ ಅದರ ಬದಲಿಗೆ cast steel ಎರಕಹೊಯ್ದ ಉಕ್ಕು ಹಾಕಲಾಗಿದೆ ಏಕೆಂದರೆ cast iron ಎರಕಹೊಯ್ದ ಕಬ್ಬಿಣವು ಪ್ರತಿ ಮೀಟರ್ ಚದರಕ್ಕೆ ಸುಮಾರು 0 8 weber ವೆಬರ್ ನ flux ಫ್ಲಕ್ಸ್ ಸಾಂದ್ರತೆಯಿಂದ ಸಂತೃಪ್ತವಾಗಿದೆ cast steel ಎರಕಹೊಯ್ದ ಉಕ್ಕಿನೊಂದಿಗೆ ಸ್ಯಾಚುರೇಶನ್ ಪ್ರತಿ ಮೀಟರ್ ಚದರಕ್ಕೆ ಸುಮಾರು 1 5 weber ವೆಬರ್ ಆಗಿದೆ ಹೀಗಾಗಿ cast iron ಎರಕಹೊಯ್ದ ಕಬ್ಬಿಣದ cross section area ಚೌಕಟ್ಟಿನ ಅಡ್ಡ ವಿಭಾಗವು magnetic flux ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಒಂದೇ ಮೌಲ್ಯಕ್ಕಾಗಿ cast stell ಎರಕಹೊಯ್ದ ಉಕ್ಕಿನ ಚೌಕಟ್ಟಿನ ಎರಡು ಪಟ್ಟು ಇದೆ ಇತ್ತೀಚೆಗೆ rolled steel yoke ಸುತ್ತಿದ ಉಕ್ಕಿನ ಯೋಕ್ ಗಳನ್ನು ವೆಲ್ಡಿಂಗ್ ತಂತ್ರಗಳಲ್ಲಿನ ಸುಧಾರಣೆಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಮುಂದಿನದು field poles ಕ್ಷೇತ್ರ ಪೋಲ್ಗಳು ಇಂದಿನ ಯಂತ್ರಗಳಲ್ಲಿ laminated pole shoes ಲ್ಯಾಮಿನೇಟೆಡ್ ಪೋಲ್ ಶೂಗಳೊಂದಿಗೆ ಸಂಪೂರ್ಣವಾಗಿ laminated pole ಲ್ಯಾಮಿನೇಟೆಡ್ ಪೋಲ್ ಅಥವಾ solid steel ಘನ ಉಕ್ಕಿನ ಪೋಲ್ ಗಳನ್ನು ಬಳಸುವುದು ಸಾಮಾನ್ಯವಾಗಿದೆ interpole ಇಂಟರ್ ಪೋಲ್ ಎಂದೂ ಕರೆಯಲ್ಪಡುವ commutative poles ಕಮ್ಯೂಟೇಟಿವ್ ಪೋಲ್ಗಳು ಮುಖ್ಯ ಪೋಲ್ಗಳ0ತೆ ಕಾರ್ಯನಿರ್ವಹಿಸುತ್ತದೆ ಇದು pole shoes ಪೋಲ್ ಬೂಟುಗಳಲ್ಲಿ core ಕೋರ್ ಅನ್ನು ಕೊನೆಗೊಳಿಸುತ್ತದೆ ಇದು core ಕೋರ್ ನಲ್ಲಿ ವಿವಿಧ ಆಕಾರಗಳ coil ಕಾಯಿಲ್ ಜೋಡಿಸಬಹುದು ಆದ್ದರಿಂದ ಈ interpole ಇಂಟರ್ಪೋಲ್ ಅಥವಾ commutating ಕಮ್ಯೂಟೇಟಿಂಗ್ ಪೋಲ್ ನ ಕಾರ್ಯವನ್ನು ಇಲ್ಲಿ ಚರ್ಚಿಸಲಾಗುವುದಿಲ್ಲ ಏಕೆಂದರೆ ಮೊದಲ ವರ್ಷದ ಮಟ್ಟಕ್ಕೆ ಮೂಲಭೂತ ಆಲೋಚನೆಗಳು ಸಾಕು ಮುಂದಿನದು armature ಆರ್ಮೇಚರ್ armature ಆರ್ಮೇಚರ್ core ಕೋರ್ ಮತ್ತು winding ವೈಂಡಿಂಗ್ ಅನ್ನು ಒಳಗೊಂಡಿದೆ ಕಬ್ಬಿಣವು magnetising ಕಾಂತೀಯ ವಸ್ತುವಾಗಿರುವುದರಿಂದ ಆರ್ಮೇಚರ್ core ಕೋರ್ ಗೆ ಬಳಸಲಾಗುತ್ತದೆ ಆದಾಗ್ಯೂ ಕಬ್ಬಿಣವು ವಿದ್ಯುತ್ನ ಉತ್ತಮ conductor ವಾಹಕವಾಗಿದೆ ಕಾಂತಕ್ಷೇತ್ರದಲ್ಲಿ solid iron core ಘನ ಕಬ್ಬಿಣದ ಕೋರ್ ನ ತಿರುಗುವಿಕೆಯು eddy current ಎಡ್ಡಿ ವಿದ್ಯುತ್ ಕರೆಂಟ್ ಕಾರಣವಾಗುತ್ತದೆ core ಕೋರ್ ನಲ್ಲಿ eddy current ಎಡ್ಡಿ ಕರೆಂಟ್ ಹರಿವು ಶಕ್ತಿಯ ವ್ಯರ್ಥಕ್ಕೆ ಕಾರಣವಾಗುತ್ತದೆ ಮತ್ತು ಶಾಖದ ವಿಸರ್ಜನಾ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ eddy current ಎಡ್ಡಿ ಕರೆಂಟ್ ನ್ನು ಕಡಿಮೆ ಮಾಡಲು core ಕೋರ್ ತೆಳುವಾದ laminations ಲ್ಯಾಮಿನೇಶನ್ ಗಳಿಂದ ಮಾಡಲ್ಪಟ್ಟಿದೆ ಇದು ಎಲ್ಲಾ ಘಟಕಗಳಿಗೆ ಸಾಮಾನ್ಯವಾಗಿದೆ ನೀವು ಎಲ್ಲಾ ಯಂತ್ರಗಳನ್ನು ನೋಡಿದರೆ ನೀವು ತೆಳುವಾದ laminations ಲ್ಯಾಮಿನೇಶನ್ ಗಳಿಂದ ಮಾಡಿದ ವಸ್ತುಗಳನ್ನು ಕಾಣಬಹುದು ಇಲ್ಲಿ ನೋಡಿ ನಾನು ಬರೆದಿದ್ದೇನೆ DC ಯಂತ್ರಗಳ armature ಆರ್ಮೇಚರ್ ಗಾಗಿ ಕಡಿಮೆ ನಷ್ಟದ silicon steel ಸಿಲಿಕಾನ್ ಉಕ್ಕಿನ ತೆಳುವಾದ lamination ಲ್ಯಾಮಿನೇಶನ್ ನ ನಿರ್ಮಾಣಕ್ಕಾಗಿ ಬಳಸಲಾಗಿದೆ laminations ಲ್ಯಾಮಿನೇಷನ್ ಗಳು ಸಾಮಾನ್ಯವಾಗಿ 0 5 mm ಮಿಲಿಮೀಟರ್ ದಪ್ಪವಾಗಿರುತ್ತವೆ ಮತ್ತು varnish ವಾರ್ನಿಷ್ ನಿಂದ insulate ಇನ್ಸುಲೇಟ್ ಆಗಿರುತ್ತವೆ ಇದು DC ಯಂತ್ರದ armature ಆರ್ಮೇಚರ್ ಆಗಿದೆ ಇವು laminations ಲ್ಯಾಮಿನೇಷನ್ ಗಳು ಮತ್ತು ಇವು slots ಸ್ಲಾಟ್ ಗಳು ಇಲ್ಲಿ conductors ಕಂಡಕ್ಟರ್ ಗಳನ್ನು ಇರಿಸಲಾಗಿದೆ ಇದು keyway ಕೀವೇ ಮತ್ತು ಇದು lamination ಲ್ಯಾಮಿನೇಶನ್ ಈ ರೇಖಾಚಿತ್ರ ನಾನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಮತ್ತು ಇವು air holes ಗಾಳಿಯ ರಂಧ್ರಗಳು Commutator ಕಮ್ಯೂಟೇಟರ್ AC current ಕರೆಂಟ್ ಅಥವಾ voltage ವೋಲ್ಟೇಜ್ ಅನ್ನು DC current ಕರೆಂಟ್ ಅಥವಾ voltage ವೋಲ್ಟೇಜ್ ಗೆ ಪರಿವರ್ತಿಸುತ್ತದೆ commutator ಕಮ್ಯೂಟರೇಟರ್ ಎಂಬುದು ಗಟ್ಟಿಯಾದ hard drawn copper ಎಳೆಯತಾಮ್ರದಿಂದ ಮಾಡಲ್ಪಟ್ಟ segments ಸೆಗ್ಮೆಂಟ್ ಗಳಿಂದ ನಿರ್ಮಿಸಲಾದ ಸಿಲಿಂಡರಾಕಾರದ ರಚನೆಯಾಗಿದೆ ಈ segments ಸೆಗ್ಮೆಂಟ್ ಗಳನ್ನು ಪರಸ್ಪರ ಮತ್ತು ಯಂತ್ರದ ಚೌಕಟ್ಟಿನಿಂದ mica strip ಅಭ್ರಕ ಪಟ್ಟಿಯಿಂದ ಬೇರ್ಪಡಿಸಲಾಗುತ್ತದೆ ಇದು ಕಮ್ಯೂಟರೇಟರ್ segment ಸೆಗ್ಮೆಂಟ್ ನ ನಿಜವಾದ ರೇಖಾಚಿತ್ರವಾಗಿದೆ ಇದು Micanite vee ring ಮಿಕಾನೈಟ್ ವೀ ರಿಂಗ್ ಮತ್ತು ಇದು ಈ commutator ಕಮ್ಯೂಟೇಟರ್ ನಿಂದ riser ರೈಸರ್ ಅಥವಾ lug ಲಗ್ ಆಗಿದೆ ಇಲ್ಲಿ ಈ riser ರೈಸರ್ ಅಥವಾ lug ಲಗ್ ಮೂಲಕ winding ವೈಂಡಿಂಗ್ ಗಳನ್ನು ಸಂಪರ್ಕಿಸಲಾಗುತ್ತದೆ ನಾನು ನಿಮಗೆ ಸೂಚಿಸುತ್ತೇನೆ ತೆರೆದ DC ಯಂತ್ರವನ್ನು ಕಾಲೇಜು ಪ್ರಯೋಗಾಲಯದಲ್ಲಿ ನೋಡಲು ಅದು DC motor ಮೋಟಾರ್ ಅಥವಾ DC generator ಜನರೇಟರ್ ಆಗಿರಬಹುದು ಮತ್ತು ಇದು commutator segment ಕಮ್ಯೂಟರೇಟರ್ ಸೆಗ್ಮೆಂಟ್ ಮತ್ತು ಇದನ್ನು riser ರೈಸರ್ ಅಥವಾ lug ಲಗ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಒಂದು segment ಸೆಗ್ಮೆಂಟ್ ಮತ್ತು ಅವೆಲ್ಲವೂ mica ಅಭ್ರಕದಿಂದ ಪರಸ್ಪರ insulated ಇನ್ಸುಲೇಟೆಡ್ ಮತ್ತು ಬೇರ್ಪಡಿಸಲ್ಪಟ್ಟಿವೆ ಇದು ಎಂಡ್ clamp ring ಕ್ಲಾಂಪ್ ರಿಂಗ್ ಮತ್ತು ಇದು clamp bolt ಕ್ಲಾಂಪ್ ಬೋಲ್ಟ್ ಇದು shaft ಶಾಫ್ಟ್ ಒಟ್ಟಾರೆಯಾಗಿ ಇದು ಈ commutator ಕಮ್ಯೂಟೇಟರ್ ಬಗ್ಗೆ ಸಂಕ್ಷಿಪ್ತ ಕಲ್ಪನೆಯನ್ನು ನೀಡುತ್ತದೆ ನೀವು insulated ಇನ್ಸುಲೇಟೆಡ್ copper segment ತಾಮ್ರದ ಸೆಗ್ಮೆಂಟ್ ನ್ನು ನೋಡಿದರೆ ಇವೆಲ್ಲವೂ insulated segment ಇನ್ಸುಲೇಟೆಡ್ ಸೆಗ್ಮೆಂಟ್ ಇದು commutator ಕಮ್ಯೂಟರೇಟರ್ ಮತ್ತು ಇದು commutator lugs ಕಮ್ಯೂಟೇಟರ್ ಲಗ್ಸ್ ಇಲ್ಲಿಂದ ವೈಂಡಿಂಗ್ ಗೆ ಸಂಪರ್ಕಹೊಂದಿದೆ ಮತ್ತು ಇದು end clamp ಎಂಡ್ ಕ್ಲಾಂಪ್ ಆಗಿದೆ ಇದು ತುಂಬಾ ತೆಳುವಾಗಿದ್ದು mica ಅಭ್ರಕದಿಂದ ಬೇರ್ಪಟ್ಟಿದೆ ತೆರೆದ DC ಯಂತ್ರವನ್ನು ನೋಡಿದರೆ ಹೀಗೆ ಕಾಣುತ್ತದೆ ಈ ಎಲ್ಲಾ ವಿಷಯಗಳನ್ನು ಇಲ್ಲಿ ವಿವರಿಸಲಾಗಿದೆ ಆದ್ದರಿಂದ ನಾನು ಪುನರಾವರ್ತಿಸಲು ಹೋಗುವುದಿಲ್ಲ ಇದು ನಿಮಗೆ ಅದರ ಬಗ್ಗೆ ಸ್ವಲ್ಪ ಕಲ್ಪನೆಯನ್ನು ನೀಡುತ್ತದೆ ಈ ಎಲ್ಲಾ ವಿಷಯಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ ಮತ್ತು ಚರ್ಚಿಸಿದ್ದೇನೆ ಚಿತ್ರ 7 commutator ಕಮ್ಯೂಟೇಟರ್ ನ ಘಟಕಗಳನ್ನು ತೋರಿಸುತ್ತದೆ ಪೂರ್ಣಗೊಂಡಾಗ commutator ಕಮ್ಯೂಟೇಟರ್ ನ ಸಾಮಾನ್ಯ ನೋಟವನ್ನು ಚಿತ್ರ 8 ರಲ್ಲಿ ತೋರಿಸಲಾಗಿದೆ ಮುಂದಿನದು ತಿರುಗುವ commutator ಕಮ್ಯೂಟೇಟರ್ ನಿಂದ ವಿದ್ಯುತ್ current ಕರೆಂಟ್ ಸಂಗ್ರಹಿಸಲು ಅಥವಾ ಅದಕ್ಕೆ ವಿದ್ಯುತ್ current ಕರೆಂಟ್ ಅನ್ನು feed ಫೀಡ್ ಮಾಡಲು ಬ್ರಷ್ ಗೇರ್ ನಿಂದ ಕೂಡಲ್ಪಟ್ಟಿದೆ ಇದು a brushes ಬ್ರಷ್ ಗಳು b brush holders ಬ್ರಷ್ ಹೋಲ್ಡರ್ ಗಳು c brush studs ಬ್ರಷ್ ಸ್ಟಡ್ ಗಳು ಅಥವಾ glass holder arms ಗ್ಲಾಸ್ ಹೋಲ್ಡರ್ ತೋಳುಗಳು d brush rocker ಬ್ರಶ್ ರಾಕರ್ e current ಕರೆಂಟ್ ಸಂಗ್ರಹಣೆ f brush bars ಬ್ರಶ್ ಬಾರ್ ಗಳನ್ನು ಒಳಗೊಂಡಿದೆ DC ಯಂತ್ರಗಳಿಗೆ ಬಳಸುವ brushs ಬ್ರಷ್ ಗಳನ್ನು 5 ವರ್ಗಗಳಾಗಿ ವಿಂಗಡಿಸಲಾಗಿದೆ a metal graphite ಲೋಹದ ಗ್ರಾಫೈಟ್ b carbon graphite ಕಾರ್ಬನ್ ಗ್ರಾಫೈಟ್ c graphite ಗ್ರಾಫೈಟ್ d electro graphite ಎಲೆಕ್ಟ್ರೋ ಗ್ರಾಫೈಟ್ ಮತ್ತು e copper ತಾಮ್ರ Brush ಬ್ರಷ್ ಸಂಪರ್ಕದಲ್ಲಿ ಅನುಮತಿಸಬಹುದಾದ current ಕರೆಂಟ್ ಸಾಂದ್ರತೆಯು carbon ಇಂಗಾಲದ ಸಂದರ್ಭದಲ್ಲಿ ಪ್ರತಿ centimetre square ಸೆಂಟಿಮೀಟರ್ ಚದರಕ್ಕೆ 5 Ampere ಆಂಪಿಯರ copper ತಾಮ್ರದ ಸಂದರ್ಭದಲ್ಲಿ ಪ್ರತಿ centimetre square ಸೆಂಟಿಮೀಟರ್ ಚದರಕ್ಕೆ 23 Ampere ಆಂಪಿಯರ ಗೆ ಬದಲಾಗುತ್ತದೆ Copper brush ತಾಮ್ರದ ಬ್ರಷ್ ನ ಬಳಕೆಯನ್ನು ಕಡಿಮೆ ವೋಲ್ಟೇಜ್ ಗಳಲ್ಲಿ ದೊಡ್ಡ current ಕರೆಂಟ್ ಗಳಿಗಾಗಿ ವಿನ್ಯಾಸಗೊಳಿಸಲಾದ ಯಂತ್ರಗಳಿಗಾಗಿ ತಯಾರಿಸಲಾಗುತ್ತದೆ ಬಹಳ ಜಾಗರೂಕತೆಯಿಂದ ನಯಗೊಳಿಸಿದ ಹೊರತು ಅವರು ಕಮ್ಯೂಟೇಟರ್ ಅನ್ನು ಬಹಳ ಬೇಗ ಕತ್ತರಿಸುತ್ತವೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹಾನಿ ತ್ವರಿತವಾಗಿರುತ್ತದೆ ಆದ್ದರಿಂದ graphite ಗ್ರಾಫೈಟ್ ಮತ್ತು carbon graphite brushes ಕಾರ್ಬನ್ ಗ್ರಾಫೈಟ್ ಬ್ರಷ್ ಗಳು ಸ್ವಯಂ ನಯಗೊಳಿಸುವಿಕೆ ಗೆ ವ್ಯಾಪಕವಾಗಿ ಬಳಸಲ್ಪಡುತ್ತವೆ ಪ್ರಯೋಗಾಲಯದ ಕಾಲೇಜು ಗಳಲ್ಲೂ brushes ಬ್ರಷ್ ಗಳು carbon graphite ಕಾರ್ಬನ್ ಗ್ರಾಫೈಟ್ ನಿಂದ ಮಾಡಲ್ಪಟ್ಟಿವೆ ಎಂದು ನೀವು ನೋಡಬಹುದು ಆದ್ದರಿಂದ ಮುಂದಿನದು DC ಯಂತ್ರ ಕಾರ್ಯಕ್ಷಮತೆನಿಯತಗಳ ಬಗ್ಗೆ ಕೆಲವು ಸಂಕ್ಷಿಪ್ತ ಚರ್ಚೆಗಳು ಮುಂದಿನದು generator ಜನರೇಟರ್ ನ EMF ಇಎಂಎಫ್ ಸಮೀಕರಣ ನಂತರ ಚಲಿಸುವ generator ಜನರೇಟರ್ ಗೆ P poles ಪೋಲ್ ಸಂಖ್ಯೆಯಾಗಿರಲಿ ಮತ್ತು ∅ ಪ್ರತಿ pole ಪೋಲ್ flux ಫ್ಲಕ್ಸ್ Z ಒಟ್ಟು armature ಆರ್ಮೇಚರ್ conductors ಕಂಡಕ್ಟರ್ ಗಳ ಸಂಖ್ಯೆslots ಸ್ಲಾಟ್ ಗಳ ಸಂಖ್ಯೆ per slot ಪ್ರತಿ ಸ್ಲಾಟ್ ಗೆ conductors ಕಂಡಕ್ಟರ್ ಗಳ ಸಂಖ್ಯೆ ಅಂದರೆ ಒಟ್ಟು conductors ವಾಹಕಗಳ ಸಂಖ್ಯೆ ಮತ್ತು N ಎಂಬುದು rpm ಆರ್ ಪಿಎಂ ನಲ್ಲಿ ನಿಮಿಷಕ್ಕೆ ಸುತ್ತು ನೀಡಲಾದ ವೇಗವಾಗಿದೆ A armature ಆರ್ಮೇಚರ್ ನಲ್ಲಿ ಸಮಾನಾಂತರ ಪಥಗಳ ಸಂಖ್ಯೆ Eg armature ಆರ್ಮೇಚರ್ ನಲ್ಲಿ ಪ್ರತಿ ಸಮಾನಾಂತರ ಮಾರ್ಗಕ್ಕೆ EMF ಎಂಎಫ್ ಅನ್ನು ಉತ್ಪಾದಿಸಲಾಗಿದೆ ಮೂಲತಃ DC ಯಂತ್ರಗಳು ಎರಡು ವಿಧವಾಗಿವೆ ಒಂದು lap ಲ್ಯಾಪ್ ಸಂಪರ್ಕಿತವಾಗಿದೆ ಮತ್ತೊಂದು wave ತರಂಗ ಸಮಾನಾಂತರ ಪಥಗಳ lap ಲ್ಯಾಪ್ ಸಂಪರ್ಕಿತ ಸಂಖ್ಯೆ pole ಪೋಲ್ ಸಂಖ್ಯೆ A P ಮತ್ತು wave ತರಂಗ ಸಂಪರ್ಕಕ್ಕಾಗಿ A 2 ಆದರೆ ಇವು ಈ ಕೋರ್ಸ್ ವ್ಯಾಪ್ತಿಯಿಂದ ಹೊರಗಿವೆ ಆದರೆ ನಾವು elctrical machines ವಿದ್ಯುತ್ ಯಂತ್ರಗಳಲ್ಲಿ ಅಥವಾ machine design ಯಂತ್ರ ವಿನ್ಯಾಸದಲ್ಲಿ ಕಲಿಯುತ್ತೇವೆ ಇಲ್ಲಿ ಸಂಪೂರ್ಣತೆಯ ಸಲುವಾಗಿ ಅಧ್ಯಯನ ಮಾಡಬೇಕು ಮತ್ತು ಅದನ್ನು ಪರಿಗಣಿಸಬೇಕು ಸಂಖ್ಯಾತ್ಮಕವಾಗಿಯೂ ಸಹ lap ಲ್ಯಾಪ್ ಸಂಪರ್ಕಕ್ಕಾಗಿ A P ಮತ್ತು wave ತರಂಗಕ್ಕಾಗಿ A 2 ಯಾವಾಗಲೂ ಪ್ರತಿ ಕಂಡಕ್ಟರ್ ಗೆ ಉತ್ಪತ್ತಿಯಾದ EMF ಇಎಂಎಫ್ d∅'dt ವೋಲ್ಟ್ ಆಗಿರುತ್ತದೆ ಈಗ ಒಂದು ಸುತ್ತಿಗೆ ಪ್ರತಿ ಕಂಡಕ್ಟರ್ ಕತ್ತರಿಸಿದ flux ಫ್ಲಕ್ಸ್ d∅' P ∅ weber ವೆಬರ್ ಏಕೆಂದರೆ ∅ ಪ್ರತಿ pole ಪೋಲ್ ಗೆ ಫ್ಲಕ್ಸ್ ಆಗಿದೆ ಆದ್ದರಿಂದ ಪ್ರತಿ ಸೆಕೆಂಡಿಗೆ ಸುತ್ತುಗಳ ಸಂಖ್ಯೆN60 ಏಕೆಂದರೆ ನಾವು rpm ಆರ್ ಪಿಎಂನಲ್ಲಿ ವೇಗವನ್ನು ತೆಗೆದುಕೊಂಡಿದ್ದೇವೆ ನಿಮಿಷಕ್ಕೆ ಸುತ್ತು ಈಗ ಒಂದು ಸುತ್ತು ಸಮಯವು rps ಆರ್ ಪಿಎಸ್ dt 60 N ಸೆಕೆಂಡ್ ನ ಪರಸ್ಪರ ವಾಗಿರುತ್ತದೆ ಆದ್ದರಿಂದ ಪ್ರತಿ conductor ವಾಹಕಕ್ಕೆ ಉತ್ಪತ್ತಿಯಾದ EMF ಎಮ್ಎಫ್ d∅'dt ನಾವು d∅' P ∅ dt 60 N d∅'dt P∅ N 60 ವೋಲ್ಟ್ ಗಳು ಈಗ lap winding ಲ್ಯಾಪ್ ವೈಂಡಿಂಗ್ generator ಜನರೇಟರ್ ಗೆ ಸಮಾನಾಂತರ ಪಥಗಳ ಸಂಖ್ಯೆ A P ಆದ್ದರಿಂದ ಒಂದು ಪಥದಲ್ಲಿ ವಾಹಕಗಳ ಸಂಖ್ಯೆ ZA ಆಗಿರುತ್ತದೆ ಏಕೆಂದರೆ ನಾವು A ಸಮಾನಾಂತರ ಮಾರ್ಗವನ್ನು ಹೊಂದಿದ್ದೇವೆ ಆದ್ದರಿಂದ ZA ಆದ್ದರಿಂದ ವೋಲ್ಟೇಜ್ ಪ್ರೇರಿತ P ∅ N 60 ZA ∅ Z N 60 P A ವೋಲ್ಟ್ ಆಗಿರುತ್ತದೆ ಈಗ wave winding ತರಂಗ ವೈಂಡಿಂಗ್ ಗೆ ಸಮಾನಾಂತರ ಪಥದ ಸಂಖ್ಯೆ A 2 ಆದ್ದರಿಂದ ಇಲ್ಲಿ A 2 ಅನ್ನು ಹಾಕಿದರೆ ಅಂದರೆ ಒಂದು ಪಥದಲ್ಲಿ ವಾಹಕಗಳ ಸಂಖ್ಯೆ Z 2 Z A wave ತರಂಗ ಸಂಪರ್ಕಕ್ಕಾಗಿ ಆದ್ದರಿಂದ ಇದು A 2 ಗೆ Z 2 ಆಗಿರುತ್ತದೆ ಇದು ∅ Z N 60 P A ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಸುಲಭ lap ಲ್ಯಾಪ್ ಸಂಪರ್ಕಕ್ಕಾಗಿ A P ಮತ್ತು wave ತರಂಗ ಸಂಪರ್ಕಕ್ಕಾಗಿ A 2 ಆದ್ದರಿಂದ Eg ∅ Z N 60 PA ವೋಲ್ಟ್ ಗಳು lap winding ಲ್ಯಾಪ್ ವೈಂಡಿಂಗ್ A P ಮತ್ತು wave winding ತರಂಗ ವೈಂಡಿಂಗ್ A 2 ಸಂಖ್ಯಾತ್ಮಕ ಸಮಸ್ಯೆಗಳನ್ನು ಪರಿಹರಿಸುವಾಗ ನೀವು ಇದನ್ನು ನೆನಪಿನಲ್ಲಿಡಬೇಕು DC motors ಮೋಟರ್ಸ್ ತತ್ವಶಾಸ್ತ್ರ DC generator ಜನರೇಟರ್ ನಂತೆಯೇ ಇದೆ ವಿದ್ಯುತ್ motor ಮೋಟರ್ ಎಂಬುದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಯಂತ್ರವಾಗಿದೆ DC motors ಮೋಟರ್ ಗಳ ಅಂತರ್ಗತ ಗುಣಲಕ್ಷಣಗಳಿಂದಾಗಿ ಇದು steel plant ಉಕ್ಕಿನ ಸ್ಥಾವರ paper mills ಕಾಗದದ ಗಿರಣಿಗಳು cranes ಕ್ರೇನ್ ಗಳು textile mills ಜವಳಿ ಗಿರಣಿಗಳು printing presses ಮುದ್ರಣಾಲಯಗಳು ಮತ್ತು excavatore ಉತ್ಖನನಕಾರದಲ್ಲಿ ವ್ಯಾಪಕವಾದ ಅನ್ವಯವನ್ನು ಕಂಡುಕೊಳ್ಳುತ್ತದೆ DC motors ಮೋಟರ್ ಗಳು ಈ ಕೆಳಗಿನ ಅನುಕೂಲಗಳನ್ನು ಹೊಂದಿವೆ ಹೆಚ್ಚಿನ ಆರಂಭಿಕ torque ಟಾರ್ಕ್ ವ್ಯಾಪಕ ಶ್ರೇಣಿಯ ಮೇಲೆ ವೇಗ ನಿಯಂತ್ರಣ ನಿರಂತರ torque ಟಾರ್ಕ್ ನೊಂದಿಗೆ ನಿಖರವಾದ stepless ಹೆಜ್ಜೆರಹಿತ ವೇಗ ನಿಯಂತ್ರಣ ತ್ವರಿತ ಪ್ರಾರಂಭ reversing ಹಿಮ್ಮುಖಗೊಳಿಸುವುದನ್ನು ನಿಲ್ಲಿಸುವುದು ಮತ್ತು ವೇಗವರ್ಧಿತಗೊಳಿಸುವುದು ಇವು DC motor ಮೋಟರ್ ಗೆ ಅನುಕೂಲಗಳಾಗಿವೆ ಅನಾನುಕೂಲಗಳು commutator ಕಮ್ಯೂಟೇಟರ್ ಮತ್ತು brush gear ಬ್ರಶ್ ಗೇರ್ ನಿಂದಾಗಿ ವೆಚ್ಚ ವು ಹೆಚ್ಚು ಹೆಚ್ಚಿನ ಕಾರ್ಯಾಚರಣೆ ಮತ್ತು ನಿರ್ವಹಣಾ ವೆಚ್ಚಗಳು ಈಗ ಕಾರ್ಯಾಚರಣೆಯ ತತ್ವ DC motor ಮೋಟರ್ ನ ಚಿತ್ರ 9 ತತ್ವವನ್ನು ನಿರೂಪಿಸುತ್ತದೆ ಚಿತ್ರ 9 ಪೋಲ್ಗಳು ಸ್ಥಾಪಿಸಿದ field ಕ್ಷೇತ್ರವನ್ನು ತೋರಿಸುತ್ತದೆ ಮತ್ತು ಚಿತ್ರ 9 conductor ವಾಹಕದಲ್ಲಿ current ಕರೆಂಟ್ ಹರಿವಿನಿಂದಾಗಿ conductor field ಕಂಡಕ್ಟರ್ ಕ್ಷೇತ್ರವನ್ನು ತೋರಿಸುತ್ತದೆ ಈ ರೇಖಾಚಿತ್ರದಿಂದ ತತ್ವಕ್ಕೆ ಹೋಗುವ ಮೊದಲು ಮೂಲಭೂತ ಅಂಶಗಳನ್ನು ಅರ್ಥಮಾಡಿಕೊಳ್ಳೋಣ ಇಲ್ಲಿ ಇದು N ಮತ್ತು S poles ಪೋಲ್ಗಳು ಮತ್ತು N ನಿಂದ S ಪೋಲ್ ಗೆ flux ಫ್ಲಕ್ಸ್ line ಲೈನ್ ಅನ್ನು ತೋರಿಸಲಾಗಿದೆ ಎರಡನೆಯ ವಿಷಯವೆಂದರೆ ವಿದ್ಯುತ್ current ಕರೆಂಟ್ ನ್ನು ಹೊತ್ತ ಕಂಡಕ್ಟರ್ ಚಿಹ್ನೆಯೊಂದಿಗೆ ಅಂದರೆ current ಕರೆಂಟ್ ಕಾಗದವನ್ನು ಪ್ರವೇಶಿಸುತ್ತಿದೆ ಎಂದರ್ಥ ವಿದ್ಯುತ್ current ಕರೆಂಟ್ ಕಾಗದವನ್ನು ಪ್ರವೇಶಿಸುತ್ತಿದ್ದರೆ ಆಗ ಬಲಹಸ್ತದ ಹೆಬ್ಬೆರಳು current ಕರೆಂಟ್ ದಿಕ್ಕನ್ನು ಮತ್ತು ಬೆರಳುಗಳ ಸುರುಳಿಯು flux ಫ್ಲಕ್ಸ್ ನ ದಿಕ್ಕನ್ನು ಸೂಚಿಸುತ್ತದೆ ಅದಕ್ಕಾಗಿಯೇ flux ಫ್ಲಕ್ಸ್ ದಿಕ್ಕನ್ನು ಪ್ರದಕ್ಷಿಣಾಕಾರವಾಗಿ ತೋರಿಸಲಾಗುತ್ತದೆ ಚಿಹ್ನೆಗಾಗಿ right hand thumb rule ಬಲಗೈ ಹೆಬ್ಬೆರಳು ನಿಯಮವನ್ನು ಅನುಸರಿಸಿ ನಿಮ್ಮ ಹೆಬ್ಬೆರಳನ್ನು current ಕರೆಂಟ್ ದಿಕ್ಕಿನಲ್ಲಿ ಇರಿಸಿ ಏಕೆಂದರೆ current ಕರೆಂಟ್ ಕಾಗದವನ್ನು ಹೋಕ್ಕುತ್ತಿರುವುದರಿಂದ ಇದು flux ಫ್ಲಕ್ಸ್ ನ ದಿಕ್ಕು ಅದೇ ರೀತಿ ನೀವು ಚುಕ್ಕೆ ಚಿಹ್ನೆಯನ್ನು ತೆಗೆದುಕೊಂಡರೆ ಈ conductor ವಾಹಕಕ್ಕಾಗಿ ನಂತರ current ಕರೆಂಟ್ ಕಾಗದವನ್ನು ಬಿಡುತ್ತದೆ ಆದ್ದರಿಂದ ಅದು ಮೇಲಕ್ಕೆ ಚಲಿಸುತ್ತದೆ ಅಂತಹ ಸಂದರ್ಭದಲ್ಲಿ flux ಫ್ಲಕ್ಸ್ ನ ದಿಕ್ಕು ಅಪ್ರದಕ್ಷಿಣಾಕಾರವಾಗಿರುತ್ತದೆ ಇದು ಹಿಂದಿನದಕ್ಕೆ ವಿರುದ್ಧವಾಗಿದೆ ಹೆಬ್ಬೆರಳು ನಿಯಮವನ್ನು ಬಳಸಿ ನೀವು ಈ ಕಂಡಕ್ಟರ್ ಅನ್ನು ತರುತ್ತಿರುವಾಗಲೆಲ್ಲಾ N ಮತ್ತು S pole ಪೋಲ್ ಈ ರೀತಿ ಏನಾಗುತ್ತದೆ conductor ಕಂಡಕ್ಟರ್ ನೊಂದಿಗೆ N ನಿಂದ S pole ಪೋಲ್ flux ಫ್ಲಕ್ಸ್ ಹರಿಯುತ್ತಿದು ಮೇಲಿನ ಬದಿಯಲ್ಲಿ ಇದು ಪ್ರದಕ್ಷಿಣಾಕಾರವ ಸೇರುವ flux ಫ್ಲಕ್ಸ್ ಆಗಿದೆ ಮೇಲಿನ ಬದಿಯಲ್ಲಿ ಇದು ಸೇರ್ಪಡೆಯಾಗಿದೆ ಮತ್ತು ಕೆಳಗಿನ ಬದಿಯನ್ನು ಕಳೆಯಲಾಗುತ್ತದೆ ಅದೇ ರೀತಿ - conductor ಕಂಡಕ್ಟರ್ ನೊಂದಿಗೆ ಕೆಳಭಾಗದಲ್ಲಿ ಅಪ್ರದಕ್ಷಿಣಾಕಾರವಾಗಿ ಸೇರುವ flux ಫ್ಲಕ್ಸ್ ಮತ್ತು ಮೇಲಿನ ಭಾಗವು ಕಳೆಯಲ್ಪಡುತ್ತದೆ ಆಗ ಬಲವು ಮೇಲ್ಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಳಭಾಗದಲ್ಲಿ ಕಳೆಯುವ ಮೇಲಿನ ಬದಿಯ ಸೇರುವ ಬಲವು ಕೆಳಮುಖವಾಗಿರುತ್ತದೆ ಪರಿಭ್ರಮಣದ ಕಾರ್ಯವಿಧಾನಕ್ಕೆ ಹೋಗುವ ಮೊದಲು ನೀವು ಅರ್ಥಮಾಡಿಕೊಳ್ಳಬೇಕಾದ ಮೊದಲ ವಿಷಯ ಇದು ನೀವು ಇದನ್ನು ತನಿಖೆ ಮಾಡಿದರೆ N ನಿಂದ S pole ಪೋಲ್ flux ಫ್ಲಕ್ಸ್ ನ ದಿಕ್ಕು ಇದು ಮತ್ತು current ಕರೆಂಟ್ ಸಾಗಿಸುವ conductor ಕಂಡಕ್ಟರ್ ನ flux ಫ್ಲಕ್ಸ್ ಪ್ರದಕ್ಷಿಣಾಕಾರವಾಗಿದೆ ಈ conductor ವಾಹಕವನ್ನು ಈ pole ಪೋಲ್ ನಡುವೆ ಹಾಕಿದರೆ ಎರಡೂ flux ಫ್ಲಕ್ಸ್ ಮೇಲಿನ ಬದಿಯಲ್ಲಿ ಒಂದೇ ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ ಇದು ಸೇರ್ಪಡೆಯಾಗಿದೆ ಅದಕ್ಕಾಗಿಯೇ ನೀವು ಕೆಳಮುಖವಾಗಿ ವರ್ತಿಸುವ ಬಲವನ್ನು ಹೊಂದಿದ್ದೀರಿ ಮತ್ತು ಇದಕ್ಕೆ ವಿರುದ್ಧವಾಗಿ ಇಲ್ಲಿ ನಡೆಯುತ್ತಿದೆ ಬಲವು ಮೇಲ್ಮುಖವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂದರೆ ವಿದ್ಯುತ್ current ಕರೆಂಟ್ ಸಾಗಿಸುವ conductor ವಾಹಕಗಳನ್ನು magnetic field ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಇದು ಮತ್ತು ಇದು ನಾನು ಹೇಳಿದಂತೆ ಅವುಗಳ ಮೇಲೆ ಬಲವನ್ನು ಹೊರಹಾಕಲಾಗುತ್ತದೆ ಅದರ ಬಗ್ಗೆ ಏನು ಚರ್ಚಿಸಿದ್ದೆವೆ ಅದನ್ನು ಇಲ್ಲಿ ಬರೆಯಲಾಗಿದೆ ನಾನು ಅದನ್ನು ಮತ್ತೆ ವಿವರಿಸುವುದಿಲ್ಲ ಆದ್ದರಿಂದ ನೀವು ನೋಡಬಹುದು ಸೇರ್ಪಡೆ ಮತ್ತು ಕಳೆಯುವ flux ಫ್ಲಕ್ಸ್ ಅನ್ನು ಇಲ್ಲಿ ಬರೆಯಲಾಗಿದೆ ಇದು ಚಿತ್ರ 9ರಲ್ಲಿ conductor ವಾಹಕವು ಮೇಲೆ ಬಲವನ್ನು ಹೊಂದಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ ಅದು ಕೆಳಮುಖವಾಗಿ ಚಲಿಸುತ್ತದೆ ಹೀಗಾಗಿ ಬಲವು ದುರ್ಬಲ field ಕ್ಷೇತ್ರದ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ರೇಖಾಚಿತ್ರದಲ್ಲಿ ನಾನು ಅದನ್ನು ತೋರಿಸಿದ್ದೇನೆ conductor ವಾಹಕದಲ್ಲಿನ current ಕರೆಂಟ್ ಹಿಮ್ಮುಖಗೊಳಿಸಿದಾಗ ಅಂದರೆ ಎರಡನೆಯ ರೇಖಾಚಿತ್ರದಲ್ಲಿದ್ದಾಗ ಚಿತ್ರ 9ನಲ್ಲಿರುವಂತೆ ಬಲವೂ ಹಿಮ್ಮುಖವಾಗಿರುತ್ತದೆ ಬಲವು ಕೆಳಮುಖವಾಗಿ ಕಾರ್ಯನಿರ್ವಹಿಸುತ್ತಿದೆ ಅದು ದುರ್ಬಲ ಕ್ಷೇತ್ರ ಭಾಗವಾಗಿದೆ ಸಾಮಾನ್ಯವಾಗಿ conductor ವಾಹಕದಲ್ಲಿ ಅಭಿವೃದ್ಧಿಹೊಂದಿದ ಬಲವನ್ನು F BIl N N ಇಲ್ಲಿ ನ್ಯೂಟನ್ ಘಟಕ B ಎಂಬುದು ಪ್ರತಿ meter2 ಮೀಟರ್ ಚದರಕ್ಕೆ weber ವೆಬರ್ ನಲ್ಲಿ flux ಫ್ಲಕ್ಸ್ ಸಾಂದ್ರತೆಯಾಗಿದೆ ಮತ್ತು I Ampere ಆಂಪಿಯರ ಲ್ಲಿರುವ conductor ಕಂಡಕ್ಟರ್ ಗಳಲ್ಲಿ current ಕರೆಂಟ್ ಮತ್ತು l meter ಮೀಟರ್ ನಲ್ಲಿ conductor ಕಂಡಕ್ಟರ್ ನ ಉದ್ದವಾಗಿದೆ ಒಂದು DC motor ಮೋಟರ್ ನ magnetic field ಕಾಂತೀಯ ಕ್ಷೇತ್ರವನ್ನು ಪರಿಗಣಿಸಿದರೆ armature ಆರ್ಮೇಚರ್ conductors ವಾಹಕಗಳಲ್ಲಿ ವಿದ್ಯುತ್ current ಕರೆಂಟ್ ಇಲ್ಲದಿದ್ದಾಗ flux path ಫ್ಲಕ್ಸ್ ಪಥವು ಚಿತ್ರ 10 ರಲ್ಲಿ ತೋರಿಸಲಾಗಿದೆ ರೇಖಾಚಿತ್ರದ ಮೂಲಕ ಇವು magnetic field ಕಾಂತಕ್ಷೇತ್ರದಲ್ಲಿ ಇರಿಸಲಾದ armature conductors ಆರ್ಮೆಚರ್ ವಾಹಕಗಳಾಗಿವೆ ಅವು ಯಾವುದೇ current ಕರೆಂಟ್ ಸಾಗಿಸುವುದಿಲ್ಲ flux ಫ್ಲಕ್ಸ್ ಪಥವು N ನಿಂದ S pole ಪೋಲ್ ಗೆ ಇದೆ conductor ಕಂಡಕ್ಟರ್ ಗಳನ್ನು ನಡುವೆ ತೂಗುಹಾಕಲಾಗಿದೆ motor ಮೋಟರ್ ನಲ್ಲಿ flux ಫ್ಲಕ್ಸ್ ನ ರೇಖೆಯ ವಿತರಣೆಯು magnetic field ಕಾಂತೀಯ ಕ್ಷೇತ್ರದಿಂದ ಮಾತ್ರ ಉಂಟಾಗುತ್ತದೆ ಆದರೆ conductors ವಾಹಕಗಳು ಯಾವುದೇ current ಕರೆಂಟ್ ಹೊಂದಿರುವುದಿಲ್ಲ ಈಗ ನೋಡೋಣ conductor ಕಂಡಕ್ಟರ್ ವಿದ್ಯುತ್ current ಕರೆಂಟ್ ನ್ನು ಸಾಗಿಸುವಾಗ ಈ ಬದಿಯನ್ನು ಎಂದು ಗುರುತಿಸಲಾಗಿದೆ ಕರ್ಸರ್ ನೋಡಿ ಈ ಬದಿ ಈ ಬದಿ ಡಾಟ್ ನೀವು ಇದನ್ನು ನೋಡಿದರೆ ಮತ್ತು right hand thumb rule ಬಲಗೈ ಹೆಬ್ಬೆರಳು ನಿಯಮವನ್ನು ಅನ್ವಯಿಸಿದರೆ ಆಗ ನೀವು flux ಫ್ಲಕ್ಸ್ ನ ದಿಕ್ಕನ್ನು ಸುಲಭವಾಗಿ ಕಂಡುಕೊಳ್ಳಬಹುದು ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕ N ಇಂದ S ಗೆ flux ಫ್ಲಕ್ಸ್ ಹಾದಿಗಾಗಿ conductor ಕಂಡಕ್ಟರ್ current ಕರೆಂಟ್ ಸಾಗಿಸುತ್ತದೆ ಇದು ಕಾಗದ ಪ್ರವೇಶಿಸುತ್ತಿದೆ ಈ conductor ಕಂಡಕ್ಟರ್ ಗೆ flux ಫ್ಲಕ್ಸ್ ಮೇಲಿನ ಬದಿಯಲ್ಲಿ ಸೇರ್ಪಡೆಯಾಗುತ್ತದೆ ಮತ್ತು ಬಲವು ಕೆಳಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ ಕೆಳಗಿನ ಭಾಗವು ಸೇರ್ಪಡೆಯಾಗುತ್ತದೆ ಬಲವು ಮೇಲ್ಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಬದಿಯಲ್ಲಿ ಬಲವು ಎಲ್ಲೆಡೆ ಕೆಳಮುಖವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಇನ್ನೊಂದು ಬದಿಯಲ್ಲಿ ಎಲ್ಲೆಡೆ ಅದು ಮೇಲ್ಮುಖವಾಗಿದೆ ಆದ್ದರಿಂದ ಅಂತರ್ಬೋಧೆಯಿಂದ ನೀವು ಹೇಳಬಹುದು ಅದು ಪ್ರದಕ್ಷಿಣಾಕಾರವಾಗಿ ತಿರುಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ಇದು ಹಿಂದಿನ ಸ್ಲೈಡ್ ನಲ್ಲಿ ರೇಖಾಚಿತ್ರದೊಂದಿಗೆ ಚರ್ಚಿಸಿದ ತತ್ವಶಾಸ್ತ್ರ ನಾನು ಈ ರೇಖಾಚಿತ್ರವನ್ನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ Armature ಆರ್ಮೇಚರ್ ವಿದ್ಯುತ್ current ಕರೆಂಟ್ ಸಾಗಿಸುವುದರಿಂದ ಪ್ರತಿಯೊಂದು conductor ವಾಹಕವು magnetic field ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಇದು ಮುಖ್ಯ field ಕ್ಷೇತ್ರದ ಮೇಲೆ ಅತಿಹೇರಿದಾಗ ಚಿತ್ರದಲ್ಲಿ ತೋರಿಸಿರುವಂತೆ magnetic field ಕಾಂತೀಯ ರೇಖೆಗಳ flux ಫ್ಲಕ್ಸ್ ನ ವಿತರಣೆಗೆ ಕಾರಣವಾಗುತ್ತದೆ ಆದ್ದರಿಂದ ಇದು ಮೂಲಭೂತ ತತ್ವಶಾಸ್ತ್ರವಾಗಿದೆ ಚಿತ್ರದಲ್ಲಿನ magnetic field ಕಾಂತೀಯ ಕ್ಷೇತ್ರವು ವಿರೂಪಗೊಂಡಿದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಬಲದ ರೇಖೆಗಳು ಇನ್ನು ಮುಂದೆ ಸರಿಸುಮಾರು ನೇರ ಮಾರ್ಗಗಳನ್ನು ಅನುಸರಿಸುವುದಿಲ್ಲ ಏಕೆಂದರೆ ಅದು ವಿರೂಪಗೊಂಡಿದೆ ಅದು ಸರಳ ರೇಖೆಯ ಮಾರ್ಗವಾಗಿಲ್ಲ ಈ ಬಲರೇಖೆಗಳು ತಮ್ಮನ್ನು ತಾವು ಕುಗ್ಗಿಸುವ ಗುಣಲಕ್ಷಣವನ್ನು ಹೊಂದಿವೆ ಇದರಿಂದ ಅವು ಉದ್ವಿಗ್ನ ಸ್ಥಿತಿಯಲ್ಲಿ ಇದೆ ಎಂದು ಪರಿಗಣಿಸಬಹುದು ಚಿತ್ರ 11 ರಲ್ಲಿ ಪ್ರತಿ conductor ವಾಹಕವು ಒಂದು ಬಲವನ್ನು ಅನುಭವಿಸುತ್ತದೆ ಅದು ಹೇಗೆ ಅನುಭವಿಸುತ್ತದೆ ಎಂದು ನಾನು ನಿಮಗೆ ಹೇಳಿದ್ದೇನೆ ಈ conductors ವಾಹಕಗಳು armature ಆರ್ಮೇಚರ್ ನಲ್ಲಿ slot ಸ್ಲಾಟ್ ಗಳಲ್ಲಿ ಹುದುಗಿರುವುದರಿಂದ ಎರಡನೆಯದು ಅಂದರೆ ಬಲ ಪ್ರದಕ್ಷಿಣಾಕಾರವಾಗಿ ತಿರುಗುವಂತೆ ಮಾಡುತ್ತದೆ ಆದ್ದರಿಂದ ಇದು ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ ಮತ್ತು ಈ conductors ವಾಹಕಗಳನ್ನು slot ಸ್ಲಾಟ್ ಗಳಲ್ಲಿ ಇರಿಸಲಾಗುತ್ತದೆ ಮುಂದಿನದು motor back EMF ಮೋಟರ್ ನ ಬ್ಯಾಕ್ ಇಎಂಎಫ್ ಚಿತ್ರ ಸಂಖ್ಯೆ 12 ರಲ್ಲಿ ಉಲ್ಲೇಖಿಸಲಾಗಿದೆ ಇದು motor ಮೋಟರ್ ಮತ್ತು ಇದು conductor ಕಂಡಕ್ಟರ್ current ಕರೆಂಟ್ ಕಾಗದವನ್ನು ಪ್ರವೇಶಿಸುತ್ತಿದೆ ನಂತರ ಬಲಗೈ ಹೆಬ್ಬೆರಳು current ಕರೆಂಟ್ ದಿಕ್ಕನ್ನು ತೋರಿಸುತ್ತಾ ನಂತರ ನಿಮ್ಮ ಬೆರಳುಗಳು ಸುರುಳಿಯಾದ flux ಫ್ಲಕ್ಸ್ ನ ದಿಕ್ಕನ್ನು ನೀಡುತ್ತದೆ ಅದನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು N ಇಂದ S pole ಗೆ ಪೋಲ್ flux line ಫ್ಲಕ್ಸ್ ಲೈನ್ ಸ್ವಾಭಾವಿಕವಾಗಿ ಬಲವು ಬಲವಾದ magnetic field ಕಾಂತೀಯ ಕ್ಷೇತ್ರದಿಂದ ದುರ್ಬಲವಾದ magnetic field ಕಾಂತೀಯ ಕ್ಷೇತ್ರಕ್ಕೆ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ಇದು ಬಲದ ದಿಕ್ಕು ಮತ್ತು ಸ್ವಾಭಾವಿಕವಾಗಿ ಚಲನೆಯ ದಿಕ್ಕು ಆದ್ದರಿಂದ armature ಆರ್ಮೇಚರ್ ತಿರುಗುವಾಗ DC motor ಮೋಟರ್ ನಲ್ಲಿ ಅದರ ಮೇಲಿನ conductor ವಾಹಕಗಳು ಸುತ್ತುತ magnetic field ಕಾಂತೀಯ ಕ್ಷೇತ್ರದ ಬಲದ ರೇಖೆಗಳನ್ನು ಕತ್ತರಿಸುತ್ತವೆ ಆದ್ದರಿಂದ EMF ಅನ್ನು generator ಜನರೇಟರ್ ನಲ್ಲಿರುವಂತೆ armature ಆರ್ಮೇಚರ್ ನಲ್ಲಿ ಪ್ರೇರೇಪಿಸಲಾಗುತ್ತದೆ ಇದು ಕಾರ್ಯಾಚರಣೆಯಲ್ಲಿರುವ motor ಮೋಟರ್ ಮತ್ತು ಇದು armature ಆರ್ಮೇಚರ್ ಮತ್ತು ಇದು ಅದೇ ತತ್ವಶಾಸ್ತ್ರ ಮತ್ತು ಇದು ಇಲ್ಲಿ ತೋರಿಸಿದಂತೆ N pole ಪೋಲ್ ಇದು ನೀವು ಯೋಚಿಸುವ back EMF ಹಿಂದಿನ ಎಮ್ಫ್ ಬಗ್ಗೆ ಪ್ರಚೋದಿತ EMF ಯಂತ್ರದಲ್ಲಿನ ವಿದ್ಯುತ್ current ಕರೆಂಟ್ ಅನ್ವಯಿಕ ಮತ್ತು ವೋಲ್ಟೇಜ್ ಗೆ ವಿರೋಧವಾಗಿ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಈ ವೋಲ್ಟೇಜ್ ಅನ್ನು ಬ್ಯಾಕ್ ಎಮ್ಫ್ ಎಂದು ಉಲ್ಲೇಖಿಸುವುದು ವಾಡಿಕೆಯಾಗಿದೆ ಈಗ ಟ್ರಾನ್ಸ್ ಫಾರ್ಮರ್ ಬಗ್ಗೆ ಹೇಳುವುದಾದರೆ ಇದನ್ನು Lenz's law ಲೆನ್ಜ್ ನ ಕಾನೂನಿನಿಂದ ನಿರ್ಣಯಿಸಬಹುದು ಇದು ಪ್ರಚೋದಿತ EMF ನ ನಿರ್ದೇಶನವು ಸಹಜವಾಗಿ ಅನ್ವಯಿಕ ವೋಲ್ಟೇಜ್ ಬದಲಾವಣೆಯನ್ನು ವಿರೋಧಿಸುವಂತಹದ್ದಾಗಿದೆ ಎಂದು ಹೇಳುತ್ತದೆ ನೀವು ಇದನ್ನು ನೋಡಿದರೆ ಇದು ಮತ್ತು - armature polarity ಆರ್ಮೇಚರ್ ಧ್ರುವೀಯತೆ ಮತ್ತು ಇದು ಬ್ಯಾಕ್ EMF Eb ಪ್ರಸ್ತುತ current ಕರೆಂಟ್ ia ಪ್ರವೇಶಿಸುವ ಬದಲು ವಿದ್ಯುತ್ motor ಮೋಟರ್ ನಿಂದ ಹೊರಹೋಗುವುದನ್ನು ನೀವು ಗಮನಿಸಬಹುದು ಇದು ಕೇವಲ schematic ಸ್ಕೀಮ್ಯಾಟಿಕ್ ರೇಖಾಚಿತ್ರವಾಗಿದೆ ಆದರೆ ನೀವು ಪೂರೈಕೆ ವೋಲ್ಟೇಜ್ ಗೆ ಸಂಪರ್ಕಿಸಿದಾಗ ನೀವು ಇದನ್ನು ನೋಡುತ್ತೀರಿ ಇದನ್ನು Lenz's law ಲೆನ್ಜ್ ನ ಕಾನೂನಿನಿಂದ ನಿರ್ಣಯಿಸಬಹುದು ಇದು ಪ್ರಚೋದಿತ EMF ನ ದಿಕ್ಕು ಇದು ಸಹಜವಾಗಿ ಅನ್ವಯಿಕ ವೋಲ್ಟೇಜ್ ಅಂದರೆ ಬದಲಾವಣೆಯನ್ನು ವಿರೋಧಿಸುವುದು ಎಂದು ಹೇಳಬಹುದು ಅದಕ್ಕಾಗಿಯೇ generator ಜನರೇಟರ್ ನ ಪ್ರಚೋದಿತ EMF ಗೆ ಸೂತ್ರವನ್ನು ಬಳಸುವ ಮೂಲಕ back EMF ಬ್ಯಾಕ್ ಇಎಂಎಫ್ ನ ಪ್ರಮಾಣವನ್ನು ಲೆಕ್ಕಹಾಕಬಹುದು Back EMF ಬ್ಯಾಕ್ ಇಎಂಎಫ್ ಗಾಗಿ ನಾವು ಸೂತ್ರವನ್ನು ಹೊಂದಿದ್ದೇವೆ Eb ∅ Z N 60 P A ಅಂದರೆ ZP 60A ∅ N ಆದರೆ ZP 60A ಸ್ಥಿರವಾಗಿದೆ ಆದ್ದರಿಂದ Eb ಅನ್ನು k ∅ N motor back EMF ಮೋಟರ್ ಬ್ಯಾಕ್ ಎಮ್ಫ್ ಎಂದು ಬರೆಯಬಹುದು ಆದ್ದರಿಂದ k ZP 60A ಏಕೆಂದರೆ Z P ಮತ್ತು A ಸ್ಥಿರವಾಗಿವೆ ಆದ್ದರಿಂದ ಇದು ಸ್ಥಿರವಾಗಿದೆ ಇದು back EMF ಬ್ಯಾಕ್ ಇಎಂಎಫ್ ಆಗಿದೆ ನೀವು ಸಂಖ್ಯಾತ್ಮಕ ಸಮಸ್ಯೆಗಳನ್ನು ಪರಿಹರಿಸಿದವಾಗ ಈ ವಿಷಯಗಳು ಸುಲಭವೆಂದು ನೀವು ಕಂಡುಕೊಳ್ಳುತ್ತೀರಿ Back EMF ಬ್ಯಾಕ್ ಇಎಂಎಫ್ ಯಾವಾಗಲೂ ಅನ್ವಯಿಕ ವೋಲ್ಟೇಜ್ ಗಿಂತ ಕಡಿಮೆ ಆದಾಗ್ಯೂ ಯಂತ್ರವು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಚಲಿಸುತ್ತಿರುವಾಗ ವ್ಯತ್ಯಾಸವು ತುಂಬಾ ಚಿಕ್ಕದಾಗಿದೆ ಇದು ಈ ಎರಡು ಪ್ರಮಾಣಗಳ ನಡುವಿನ ವ್ಯತ್ಯಾಸವಾಗಿದೆ ಇದು armature circuit ಆರ್ಮೇಚರ್ ಸರ್ಕ್ಯೂಟ್ ನ resistance ಪ್ರತಿರೋಧದ ಮೂಲಕ current ಕರೆಂಟ್ ಓಡಿಸುತ್ತದೆ ನಾವು ನಂತರ ನೋಡುತ್ತೇವೆ armature resistance ಆರ್ಮೇಚರ್ ಪ್ರತಿರೋಧವು Ra ಆಗಿದ್ದರೆ Back EMF ಬ್ಯಾಕ್ ಎಮ್ಫ್ Eb ಮತ್ತು ಅನ್ವಯಿಕ ವೋಲ್ಟೇಜ್ V ನಂತರ ನಾವು ಈ ಸಮೀಕರಣವನ್ನು ಹೊಂದಿದ್ದೇವೆ V Eb Iara ಇದನ್ನು ನಂತರ ನೋಡುತ್ತೇವೆ